ಎಲ್ಲರಿಗೂ ನಮಸ್ಕಾರ ನಾವು ಉಷ್ಣವಿನಿಮಯಕಾರಕಗಳ ಬಗ್ಗೆ ಚರ್ಚಿಸುತ್ತಿದ್ದೆವು ಇಲ್ಲಿಯವರೆಗೆ ನಾವು ಉಷ್ಣ ವಿನಿಮಯಕಾರಕಗಳ ಮೂಲ ವರ್ಗೀಕರಣವನ್ನು ತಿಳಿದುಕೊಂಡಿದ್ದೇವೆ ಮತ್ತು ಉಷ್ಣವಿನಿಮಯಕಾರಕಗಳನ್ನು ವಿಶ್ಲೇಷಿಸಬಹುದಾದ ತಂತ್ರಗಳನ್ನು ನಾವು ನೋಡಿದ್ದೇವೆ ಮುಖ್ಯವಾಗಿ 2 ತಂತ್ರಗಳನ್ನು ಸಾಮಾನ್ಯವಾಗಿ ಬಳಸುತ್ತೇವೆ ಅವುಗಳೆಂದರೆ ಲಾಗರಿದಮಿಕ್ ಸರಾಸರಿ ತಾಪಮಾನ ವ್ಯತ್ಯಾಸ ತಂತ್ರ ಅಥವಾ ಎಲ್ ಎಂ ಟಿ ಡಿ ವಿಧಾನ ಮತ್ತು ಎಫೆಕ್ಟಿವನೆಸ್ ಎನ್ ಟಿ ಯು ವಿಧಾನ ಈ 2 ವಿಧಾನಗಳನ್ನು ನಾವು ತಿಳಿದುಕೊಂಡಿದ್ದೇವೆ ನಾವು ಉಷ್ಣ ವಿನಿಮಯಕಾರಕಕ್ಕೆ ಸಂಬಂಧಿಸಿದ ಸರಳ ಲೆಕ್ಕಾಚಾರಗಳ ಒಂದು ಸಮಸ್ಯೆಯನ್ನು ಈ ವಿಧಾನಗಳನ್ನು ನಿಜವಾಗಿ ಹೇಗೆ ಬಳಸಬಹುದು ಎಂದು ನೋಡುವುದಕ್ಕೆ ತೆಗೆದುಕೊಂಡಿದ್ದೇವೆ ಈಗ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾನು ಕೆಲವು ಉಷ್ಣವಿನಿಮಯಕಾರಕಗಳನ್ನು ತಿಳಿಸಿಕೊಡಲು ಇಷ್ಟಪಡುತ್ತೇನೆ ಇವು ವಿಶೇಷವಾಗಿ ಕಾಲಕಾಲಕ್ಕೆ ನಿರುಪಯುಕ್ತ ಉಷ್ಣಶಕ್ತಿ ಮರುಬಳಕೆಗೆ ಸೂಕ್ತವಾಗಿವೆ ನಾನು ಯಾವ ಉಷ್ಣವಿನಿಮಯಕಾರಕಗಳನ್ನು ಇಲ್ಲಿ ಉಲ್ಲೇಖಿಸಿದ್ದೇನೆ ಅವು ನಿರುಪಯುಕ್ತ ಉಷ್ಣಶಕ್ತಿ ಮರುಬಳಕೆಗೆ ವಿಶೇಷವಾಗಿ ಸೂಕ್ತವಾಗಿವೆ ಆದರೆ ನಾವು ವಿಭಿನ್ನ ರೀತಿಯ ಉಷ್ಣವಿನಿಮಯಕಾರಕಗಳನ್ನು ತಿಳಿಯಲು ಇನ್ನೂ ಸ್ವಲ್ಪ ಸಮಯವನ್ನು ಕಳೆಯಬೇಕು ಎಂದು ನಾನು ಭಾವಿಸುತ್ತೇನೆ ಇವು ವಿಶೇಷವಾಗಿ ನಿರುಪಯುಕ್ತ ಉಷ್ಣಶಕ್ತಿ ಮರುಬಳಕೆಗಾಗಿ ಇವೆ ಯಾವಾಗ ಇವುಗಳಿಂದ ಉಷ್ಣ ಶಕ್ತಿಯ ಮರುಬಳಕೆ ಆಗುತ್ತದೆ ಆಗ ಸಹಜವಾಗಿ ಶಕ್ತಿಯ ಸಂರಕ್ಷಣೆ ಕೂಡ ಆಗುತ್ತದೆ ನಾವು ಸ್ಲೈಡ್ ಅನ್ನು ನೋಡೋಣ ನಿರುಪಯುಕ್ತ ಉಷ್ಣ ಶಕ್ತಿ ಮರುಬಳಕೆಗೆ ಮತ್ತು ಶಕ್ತಿ ಸಂರಕ್ಷಣೆಗೆ ವಿಶೇಷವಾಗಿ ಸೂಕ್ತವಾಗಿರುವ ಉಷ್ಣವಿನಿಮಯಕಾರಕಗಳಲ್ಲಿ ಮೊದಲ ವಿಧದ ಉಷ್ಣ ವಿನಿಮಯಕಾರಕಗಳು ಪುನರುತ್ಪಾದಕಗಳು ನಂತರ ಕೆಲವು ವಿಶೇಷ ರೆಕ್ಯೂಪರೇಟರ್ಗಳು 1 ಅಥವಾ 2 ನಾನು ನಂತರ ಹೀಟ್ ಪೈಪ್ಗಳ ಬಗ್ಗೆ ಚರ್ಚಿಸಿ ನಂತರ ಕಾಯಿಲ್ಗಳ ಸುತ್ತ ನಮ್ಮ ಚರ್ಚೆಯನ್ನು ಸುತ್ತಿಸುತ್ತೇವೆ ಇವುಗಳಲ್ಲಿ ಈ ಹೀಟ್ ಪೈಪ್ಗಳು ಬಹಳ ವಿಶೇಷವಾಗಿದೆ ಅವುಗಳನ್ನು ವಿವಿಧ ರೀತಿಯ ಕೈಗಾರಿಕಾ ಅನ್ವಯಿಕೆಗಳಿಗೆ ಬಳಸಲಾಗುತ್ತದೆ ಮತ್ತು ನಿಸ್ಸಂಶಯವಾಗಿ ನಿರುಪಯುಕ್ತ ಉಷ್ಣಶಕ್ತಿ ಮರುಬಳಕೆಯಲ್ಲಿ ಮತ್ತು ಶಕ್ತಿ ಸಂರಕ್ಷಣೆಯಲ್ಲಿ ಇವು ಉತ್ತಮ ಸಾಧನಗಳಾಗಿವೆ ನಾನು ಇದನ್ನು ಚರ್ಚಿಸುವುದಿಲ್ಲ ಮತ್ತೊಬ್ಬ ಬೋಧಕರಾದ ಪ್ರೊಫೆಸರ್ ಆನಂದರೂಪ್ ಭಟ್ಟಾಚಾರ್ಯ ಅವರು ಹೀಟ್ ಪೈಪ್ಗಳ ಬಗ್ಗೆ ಸವಿವರವಾಗಿ ಮಾತನಾಡಲಿದ್ದಾರೆ ಮತ್ತು ಈ ವಿಶಿಷ್ಟ ಉಷ್ಣಶಕ್ತಿ ವಿನಿಮಯ ಉಪಕರಣಗಳು ಹೇಗೆ ನಿರುಪಯುಕ್ತ ಉಷ್ಣಶಕ್ತಿ ಮರುಬಳಕೆಯಲ್ಲಿ ಉಪಯೋಗವಾಗುತ್ತದೆ ನೀವು ಅದನ್ನು ನೋಡುತ್ತೀರಿ ನಾವು ಪುನರುತ್ಪಾದಕದಿಂದ ಪ್ರಾರಂಭಿಸುತ್ತೇವೆ ಪುನರುತ್ಪಾದಕಗಳು ವಿಭಿನ್ನ ಪ್ರಕಾರಗಳಾಗಿವೆ ಪುನರುತ್ಪಾದಕ ಎಂದರೆ ಒಂದು ರೀತಿಯ ಶಾಖ ಶಾಖ ವರ್ಗಾವಣೆ ಪರೋಕ್ಷವಾಗಿರುವ ವಿನಿಮಯಕಾರಕಗಳು ಅಂದರೆ 2 ದ್ರವದ ಹರಿವುಗಳು ಇಲ್ಲಿ ಪರಸ್ಪರ ಮಿಶ್ರವಾಗುವುದಿಲ್ಲ ಆದರೆ ಅವು ಒಂದು ರೀತಿಯ ಘನ ತಡೆಯ ಮೂಲಕವೂ ನಿರಂತರವಾಗಿ ಶಾಖವನ್ನು ವಿನಿಮಯ ಮಾಡಿಕೊಳ್ಳುತ್ತಿಲ್ಲ ಹಾಗಾದರೆ ಪುನರುತ್ಪಾದಕದ ಕೆಲಸದ ತತ್ವ ಯಾವುದು ಮೊದಲು ಬಿಸಿ ಹರಿವು ಇದೆ ಎಂದು ಹೇಳೋಣ ಬಿಸಿ ಹರಿವು ನನ್ನ ಪ್ರಕಾರ ನಾವು ಬಿಸಿ ಹರಿವಿನಿಂದ ನಿರ್ದಿಷ್ಟ ಪ್ರಮಾಣದ ಉಷ್ಣಶಕ್ತಿಯನ್ನು ಹೊರತೆಗೆಯಬೇಕು ಆದ್ದರಿಂದ ಬಿಸಿ ಹರಿವನ್ನು ಕೆಲವು ವ್ಯೂಹಗಳು ಅಥವಾ ಶೇಖರಣಾ ವಸ್ತುಗಳ ಮೂಲಕ ಹಾದುಹೋಗುವಂತೆ ಮಾಡಲಾಗಿದೆ ಆದ್ದರಿಂದ ಬಿಸಿ ಹರಿವು ಈ ಶೇಖರಣಾ ವಸ್ತುವಿನ ಮೂಲಕ ಹಾದುಹೋದಾಗ ಯಾವಾಗ ಬಿಸಿ ಹರಿವು ಈ ಶೇಖರಣಾ ವಸ್ತುವಿನ ಮೂಲಕ ಹಾದುಹೋಗುತ್ತದೆ ಶೇಖರಣ ವಸ್ತುವು ಘನ ವಸ್ತುವಾಗಿದ್ದು ಉಷ್ಣ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ತಣ್ಣಗಿನ ಹರಿವನ್ನು ಅದೇ ಶೇಖರಣಾ ವಸ್ತುವಿನ ಮೂಲಕ ಹರಿಯುವಂತೆ ಮಾಡಲಾಗುತ್ತದೆ ಆದ್ದರಿಂದ ಆ ಉಷ್ಣ ಶಕ್ತಿ ಯಾವುದು ಶೇಖರಣ ವಸ್ತುವಿನಲ್ಲಿ ಸಂಗ್ರಹವಾಗಿತ್ತು ಆ ಉಷ್ಣ ಶಕ್ತಿ ತಣ್ಣನೆಯ ಹರಿವಿನಿಂದ ತೆಗೆದುಕೊಳ್ಳಲ್ಪಡುತ್ತದೆ ಬಿಸಿ ಹರಿವು ಶೇಖರಣಾ ವಸ್ತುಗಳ ಮೂಲಕ ಹಾದುಹೋಗುತ್ತದೆ ಆದ್ದರಿಂದ ಈ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಮತ್ತು ನಾವು ಬಿಸಿ ಹರಿವಿನಿಂದ ಶೇಖರಣಾ ಮಾಧ್ಯಮದ ಮೂಲಕ ಶೀತ ಪ್ರವಾಹಕ್ಕೆ ಉಷ್ಣ ಶಕ್ತಿಯನ್ನು ಪಡೆಯುತ್ತೇವೆ ಆದ್ದರಿಂದ ಇದು ಪುನರುತ್ಪಾದಕದ ಕಾರ್ಯತತ್ತ್ವವಾಗಿದೆ ಮತ್ತು ವಿವಿಧ ರೀತಿಯ ಪುನರುತ್ಪಾದಕಗಳಿವೆ ಪುನರುತ್ಪಾದಕದಲ್ಲಿ ಈ ಶೇಖರಣಾ ವಸ್ತು ಬಹಳ ಮುಖ್ಯ ಮತ್ತು ಅದನ್ನು ಕೆಲವೊಮ್ಮೆ ಇದನ್ನು ಮ್ಯಾಟ್ರಿಕ್ಸ್ ವ್ಯೂಹ ಎಂದು ಸಹ ಕರೆಯಲಾಗುತ್ತದೆ ನಾನು ಹೇಳಿದಂತೆ ವ್ಯೂಹ ಸ್ಥಾಯಿ ಆಗಿರಬಹುದು ಅಥವಾ ನಾವು ಕೆಲವು ರೀತಿಯ ತಿರುಗುವ ವ್ಯೂಹಗಳನ್ನು ಸಹ ಹೊಂದಬಹುದು ಇದನ್ನು ಕೆಲವು ರೀತಿಯ ರೇಖಾಚಿತ್ರದ ಸಹಾಯದಿಂದ ವಿವರಿಸೋಣ ಆದ್ದರಿಂದ ಮೊದಲು ನಾವು ಫಿಕ್ಸೆಡ್ ಟ್ವಿನ್ ಬೆಡ್ ಪುನರುತ್ಪಾದಕವನ್ನು ನೋಡಬಹುದು ಮತ್ತು ಈ 2 ಬಾಕ್ಸ್ ರೀತಿಯ ವ್ಯವಸ್ಥೆಯನ್ನು ಬೆಡ್ ಎಂದು ಕರೆಯಲಾಗುತ್ತದೆ ಈ ಬೆಡ್ನಲ್ಲಿ ನಾವು ಶೇಖರಣಾ ವಸ್ತು ಅಥವಾ ವ್ಯೂಹವನ್ನು ಹೊಂದಿದ್ದೇವೆ ಸಾಮಾನ್ಯವಾಗಿ ಇವು ಸರಂಧ್ರ ವಸ್ತುಗಳು ಅವು ಘನ ಘಟಕವನ್ನು ಹೊಂದಿರುತ್ತವೆ ಅದು ಉಷ್ಣ ಶಕ್ತಿಯನ್ನು ಸಂಗ್ರಹಿಸುತ್ತದೆ ಉಷ್ಣ ಶಕ್ತಿಯನ್ನು ಸಂಗ್ರಹಿಸುವಲ್ಲಿ ಅವು ಉತ್ತಮವಾಗಿರಬೇಕು ಆದರೆ ಈ ಸಮಯದಲ್ಲಿ ಅದೇ ಸಮಯದಲ್ಲಿ ಈ ಬೆಡ್ಗಳು ಅವು ಸರಂಧ್ರತೆ ಅಥವಾ ಕೆಲವು ರೀತಿಯ ಅಂತರ್ ಸಂಪರ್ಕಿತ ಚಾನಲ್ಗಳನ್ನು ಹೊಂದಿರುತ್ತವೆ ಅದರ ಮೂಲಕ ದ್ರಾವಣ ಹರಿವು ಹಾದುಹೋಗಬಹುದು ಮತ್ತು ಹೆಚ್ಚಿನ ಬಳಕೆಗಳಲ್ಲಿ ದ್ರಾವಣದ ಹರಿವು ನಾವು ಅನಿಲವನ್ನು ಹೊಂದಿದ್ದೇವೆ ಕೆಲವು ರೀತಿಯ ಅನಿಲವನ್ನು ಹೊಂದಿದ್ದೇವೆ ನಾವು ದ್ರವವನ್ನು ಹೊಂದಿದ್ದೇವೆ ನಮ್ಮಲ್ಲಿ ಒಂದು ದ್ರಾವಣದ ಹರಿವು ಇದೆ ಅಥವಾ ನಾವು 2 ದ್ರವ ಹರಿವನ್ನು ಹೊಂದಿದ್ದೇವೆ ಆದ್ದರಿಂದ 2 ಅನಿಲ ಹರಿವು ಗಳನ್ನು ನಾವು ಹೊಂದಿದ್ದೇವೆ ಈಗ ಈ ಶೇಖರಣಾ ವಸ್ತುವನ್ನು ಬಳಸುವುದರ ಪ್ರಯೋಜನವೇನೆಂದರೆ ವ್ಯೂಹದ ನಿರ್ಮಾಣವು ಅದು ಹೇಗೆ ಇದೆ ಎಂದರೆ ಇದು ಹೆಚ್ಚಿನ ಪ್ರಮಾಣದ ರೆಸಿಡೆನ್ಸ್ ಸಮಯವನ್ನು ಮತ್ತು ಘನ ಮತ್ತು ಘನ ಮತ್ತು ಹರಿಯುವ ಅನಿಲದ ನಡುವೆ ಅತ್ಯಂತ ನಿಕಟ ಸಂಪರ್ಕವನ್ನು ನೀಡುತ್ತದೆ ಅದು ಅನಿಲ ಇದ್ದಾಗ ಸಾಧ್ಯವಿಲ್ಲ ಇಲ್ಲಿ 2 ಅನಿಲ ಹೊಳೆಗಳ ಹರಿವು ಇದೆ ಮತ್ತು ಅವುಗಳನ್ನು ಕೆಲವು ಘನ ಕವಾಟದಿಂದ ಬೇರ್ಪಡಿಸಲಾಗುತ್ತದೆ ಇದು ಬಹಳಷ್ಟು ಇತರ ಉಷ್ಣವಿನಿಮಯಕಾರಕಗಳಲ್ಲಿ ಕಂಡುಬರುತ್ತದೆ ಆದ್ದರಿಂದ ಈ ಫಿಕ್ಸೆಡ್ ಟ್ವಿನ್ ಬೆಡ್ ಪುನರುತ್ಪಾದಕದ ಕಾರ್ಯನಿರ್ವಹಣ ತತ್ವವನ್ನು ನಾನು ವಿವರಿಸಬೇಕಾದರೆ ಇದು ಫಿಕ್ಸೆಡ್ ಬೆಡ್ ಎಂದು ಹೇಳೋಣ ಒಂದಷ್ಟು ಬಿಸಿ ಅನಿಲವು ಬರುತ್ತಿದೆ ಅನಿಲದ ಹರಿವಿನಲ್ಲಿ ಈ ಕೆಂಪು ರೇಖೆಯು ಬಿಸಿ ಅನಿಲ ಹರಿವು ಈ ಸಾಲಿನಲ್ಲಿ 2 ಇವೆ ಬಹಳಷ್ಟು ಸಂಖ್ಯೆಯ ಕವಾಟಗಳು ಸಹ ಇವೆ ನಾವು ಏನು ಮಾಡುತ್ತೇವೆ ಎಂದು ಹೇಳೋಣ ನಾವು ಈ ಕವಾಟವನ್ನು ಮುಚ್ಚುತ್ತೇವೆ ಮತ್ತು ನಾವು ಈ ಕವಾಟವನ್ನು ತೆರೆಯುತ್ತೇವೆ ಆದ್ದರಿಂದ ಅನಿಲ ಪ್ರವಾಹವನ್ನು ಈಗ ಈ ಮೊದಲ ಬೆಡ್ ನ ಮೂಲಕ ಹಾದುಹೋಗುವಂತೆ ಮಾಡಲಾಗಿದೆ ಈ ಮೊದಲ ಬೆಡ್ ನ ಮೂಲಕ ಹಾದುಹೋಗುವಂತೆ ಮಾಡಲಾಗಿದೆ ಮತ್ತು ನಂತರ ಅದು ಇದರ ಮೂಲಕ ಹಾದುಹೋಗುತ್ತದೆ ಇಲ್ಲಿ ಈ ಕವಾಟವನ್ನು ಮುಚ್ಚಲಾಗಿದೆ ಈ ಕವಾಟವನ್ನು ತೆರೆಯಲಾಗಿದೆ ಆದ್ದರಿಂದ ಅನಿಲದ ಹರಿವು ಹೊರಗಡೆ ಹೋಗುತ್ತಿದೆ ಆದರೆ ಅನಿಲದ ಹರಿವು ಹೊರಹೋಗುವಾಗ ಈಗಾಗಲೇ ನಾವು ನಿರ್ದಿಷ್ಟ ಪ್ರಮಾಣದ ಶಾಖವನ್ನು ಹೊರತೆಗೆದಿದ್ದೇವೆ ಮತ್ತು ಅದನ್ನು ಮೊದಲ ಬೆಡ್ನಲ್ಲಿ ಶೇಖರಣಾ ವಸ್ತುಗಳೊಳಗೆ ಸಂಗ್ರಹಿಸಿಡಲಾಗಿದೆ ಈಗ ಇದು ಒಂದು ತಣ್ಣಗಿನ ಹರಿವು ತಂಪಾದ ಹರಿವು ಸಹ ಇದೆ ಯಾವಾಗ ಅನಿಲದ ಹರಿವು ಬಿಸಿ ಅನಿಲ ಹರಿವು ಈ ಮೊದಲ ಹಾಸಿಗೆಯ ಮೂಲಕ ಹಾದುಹೋಗುತ್ತದೆತಂಪಾದ ಹರಿವು ಇದು ಈ ರೇಖೆಯನ್ನುಈ ಚುಕ್ಕೆಗಳ ಸಾಲನ್ನು ಅನುಸರಿಸುತ್ತದೆ ಈ ಕವಾಟವನ್ನು ತೆರೆಯಲಾಗಿದೆ ಈ ಕವಾಟವನ್ನು ಸಹ ತೆರೆಯಲಾಗಿದೆ ಆದರೆ ಈ 2 ಕವಾಟಗಳನ್ನು ಮುಚ್ಚಲಾಗಿದೆ ಈ ತಣ್ಣನೆಯ ಹರಿವು ಈ ಚುಕ್ಕೆಗಳ ರೇಖೆಯ ಮೂಲಕ ಈ ರೀತಿ ಬರುತ್ತಿದೆ ಮತ್ತು ಅದು ಮೊದಲ ಬೆಡ್ ನ ಮೂಲಕ ಹಾದುಹೋಗುತ್ತಿದೆ ಈಗ ಮೊದಲ ಬೆಡ್ ಇದರ ಮೂಲಕ ತಂಪಾದ ಹೊಳೆಯು ಹಾದುಹೋದಾಗ ಅದು ಈಗಾಗಲೇ ತುಂಬಾ ಬಿಸಿಯಾಗಿರುತ್ತದೆ ಆದ್ದರಿಂದ ಶೀತ ಪ್ರವಾಹವು ನಿರ್ದಿಷ್ಟ ಪ್ರಮಾಣದ ಉಷ್ಣ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಈಗ ನಾನು ನಿರ್ದಿಷ್ಟ ಪ್ರಮಾಣದ ಉಷ್ಣ ಶಕ್ತಿಯನ್ನು ಯಾವುದು ಈ ಬಿಸಿ ಅನಿಲದೊಂದಿಗೆ ಈ ತಂಪಾದ ಹರಿವಿನೊಂದಿಗೆ ನಿಷ್ಕಾಸವಾಗುತ್ತಿತ್ತು ಆ ಉಷ್ಣ ಶಕ್ತಿಯ ಪ್ರಮಾಣವನ್ನು ನಾನು ಪುನಃ ಪಡೆದುಕೊಂಡಿದ್ದೇನೆ ಮತ್ತು ಅದನ್ನು ಬಳಸಿಕೊಳ್ಳಬಹುದು ಆದರೆ ತಣ್ಣನೆ ಹರಿವು ಈ ಮೊದಲ ಬೆಡ್ ನ ಮೂಲಕ ಹಾದುಹೋಗುವಾಗ ಬಿಸಿ ಅನಿಲ ಪ್ರವಾಹ ಏನು ಮಾಡುತ್ತಿದೆ ಬಿಸಿ ಅನಿಲ ಪ್ರವಾಹವು ಮೊದಲ ಬೆಡ್ ಅನ್ನು ಬೈಪಾಸ್ ಮಾಡುತ್ತಿದೆ ಆದರೆ ಅದು ಎರಡನೇ ಬೆಡ್ ನ ಮೂಲಕ ಹಾದುಹೋಗುತ್ತಿದೆ ಆದ್ದರಿಂದ ಶೀತದ ಹರಿವು ಮೊದಲ ಬೆಡ್ ನ ಮೂಲಕ ಹಾದುಹೋಗುವಾಗ ಶಾಖವನ್ನು ತೆಗೆದುಕೊಳ್ಳುತ್ತದೆ ಆದರೆ ಆ ಸಮಯದಲ್ಲಿ ಎರಡನೇ ಬೆಡ್ ಬಿಸಿ ಆಗಲ್ಪಡುತ್ತದೆ ಮತ್ತು ಅದು ಆಗುತ್ತಿದೆ ನನ್ನ ಪ್ರಕಾರ ಅದು ಸಿದ್ಧವಾಗುವ ಪ್ರಕ್ರಿಯೆಯಲ್ಲಿದೆ ಆದ್ದರಿಂದ ಮುಂದಿನ ಕ್ಷಣದಲ್ಲಿ ಶೀತ ಅನಿಲ ಪ್ರವಾಹವು ಅದರ ಮೂಲಕ ಹಾದುಹೋಗುತ್ತದೆ ಮತ್ತು ನಿರ್ದಿಷ್ಟ ಪ್ರಮಾಣದ ಉಷ್ಣ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ಬಿಸಿ ಹರಿವನ್ನು ಮೊದಲ ಬೆಡ್ ನ ಮೂಲಕ ಒಮ್ಮೆ ನಿರ್ದೇಶಿಸಿ ಮುಂದೆ ಎರಡನೆಯ ಬೆಡ್ ನ ಮೂಲಕ ಶೀತ ಅನಿಲವನ್ನು ನಿರ್ದೇಶಿಸಿ ಒಮ್ಮೆ ಎರಡನೇ ಬೆಡ್ ನ ಮೂಲಕ ಮತ್ತು ಮುಂದಿನದು ಮೊದಲ ಬೆಡ್ ನ ಮೂಲಕ ಇದು ಮುಂದುವರಿಯುತ್ತದೆಈ ಕವಾಟಗಳನ್ನು ಬದಲಾಯಿಸುವ ಮೂಲಕ ಮುಂದುವರಿಯುತ್ತದೆ ಆದ್ದರಿಂದ ಇದು ಮುಂದುವರಿಯುತ್ತದೆ ಮತ್ತು ಹೆಚ್ಚಿನ ಸಂಖ್ಯೆಯ ಬೆಡ್ ಗಳು ಇರಬಹುದು ಸರಳವಾದದ್ದು ಅವಳಿ ಬೆಡ್ ನ ಪುನರುತ್ಪಾದಕ ಆದರೆ ಹೆಚ್ಚಿನ ಸಂಖ್ಯೆಯ ಬೆಡ್ಗಳು ಇರಬಹುದು ಮತ್ತು ಆ ಮೂಲಕ ನಾವು ಉತ್ತಮ ಪ್ರಮಾಣದ ಉಷ್ಣ ವಿನಿಮಯವನ್ನು ಪಡೆಯಬಹುದು ಅಥವಾ ಬಿಸಿ ಹರಿವಿನಿಂದ ಶೀತ ಪ್ರವಾಹಕ್ಕೆ ಉತ್ತಮ ಪ್ರಮಾಣದ ಉಷ್ಣ ಶಕ್ತಿಯು ಪುನರ್ಬಳಕೆಗಾಗಿ ದೊರೆಯುತ್ತದೆ ಈಗ ಇದು ಒಂದು ವ್ಯವಸ್ಥೆ ಮತ್ತು ಇಲ್ಲಿ ನಾವು ನೋಡಬಹುದು ಈ ಕವಾಟಗಳ ನಿರ್ವಹಣೆಯನ್ನು ಮಾಡಬೇಕಾಗಿದೆ ಸಾಮಾನ್ಯವಾಗಿ ಅದನ್ನು ಸ್ವಯಂಚಾಲಿತವಾಗಿ ಮಾಡಲಾಗುತ್ತದೆ ಒಂದು ಅನಿಲದ ಹರಿವು ನಿರ್ದಿಷ್ಟ ಬೆಡ್ ನ ಮೂಲಕ ಎಷ್ಟು ಸಮಯ ಹಾದುಹೋಗಬೇಕು ಪ್ರತಿಯೊಬ್ಬರು ಇದನ್ನು ತಿಳಿದುಕೊಳ್ಳಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಕವಾಟಗಳನ್ನು ನಿರ್ವಹಿಸಲಾಗುವುದು ವಿಭಿನ್ನ ರೀತಿಯ ಪುನರುತ್ಪಾದಕದ ವಿನ್ಯಾಸಗಳು ಇರಬಹುದು ಈ ವಿನ್ಯಾಸದಲ್ಲಿ ನಮಗೆ ರೋಟರಿ ಪುನರುತ್ಪಾದಕ ಸಿಕ್ಕಿದೆ ರೋಟರಿ ಪುನರುತ್ಪಾದಕಗಳು ಬಹಳ ಸಾಮಾನ್ಯವಾಗಿದೆಹಿಂದೆ ಪುನರುತ್ಪಾದಿಸಿದಂತೆ ಮತ್ತೆ ಅದೇ ರೀತಿ ಉಷ್ಣ ಶಕ್ತಿಯನ್ನು ಬಿಸಿ ಹರಿವಿನಿಂದ ಉಷ್ಣ ಶಕ್ತಿಯನ್ನು ಹೊರತೆಗೆದು ಮತ್ತು ಅದನ್ನುಶೀತ ಪ್ರವಾಹಕ್ಕೆ ನಿರ್ದೇಶಿಸಿ ಅಥವಾ ಸೇರಿಸಿ ಇಡುವುದು ಪುನರುತ್ಪಾದಕದ ಕಾರ್ಯವಿದೆ ಈ ಪುನರುತ್ಪಾದಕಇದರಲ್ಲಿ ನಿಸ್ಸಂಶಯವಾಗಿ ನಾನು ಹೇಳಿದಂತೆ ಇದು ಮ್ಯಾಟ್ರಿಕ್ಸ್ ಅಥವಾ ವ್ಯೂಹ ಆಗಿದೆ ಮತ್ತು ಇದು ವೃತ್ತಾಕಾರವಾಗಿದೆ ಆದರೆ ನಾವು ಹತ್ತಿರದಿಂದ ನೋಡಿದರೆ ನಂತರ ಮ್ಯಾಟ್ರಿಕ್ಸ್ ಹಾದಿಗಳನ್ನು ಹೊಂದಿರುತ್ತದೆ ಇವು ತ್ರಿಕೋನ ಆಕಾರದ ಹಾದಿಗಳು ತ್ರಿಕೋನ ಹಾದಿಗಳು ಬಹಳ ಸಾಮಾನ್ಯವಾಗಿದೆ ಆದ್ದರಿಂದ ಈ ತ್ರಿಕೋನ ಹಾದಿಗಳ ಮೂಲಕ ಯಾವುದೇ ಅನಿಲ ಪ್ರವಾಹ ಹಾದುಹೋಗುತ್ತದೆ ಮತ್ತು ಅನಿಲದ ಹರಿವು ಹಾದುಹೋದಾಗ ತ್ರಿಕೋನ ಹಾದಿಗಳು ತುಂಬಾ ಕಿರಿದಾಗಿರುತ್ತವೆ ಆದ್ದರಿಂದ ಶಾಖವನ್ನು ಸಂಗ್ರಹಿಸಬಲ್ಲ ವಿಶೇಷ ವಸ್ತುಗಳಿಂದ ಮಾಡಲ್ಪಟ್ಟ ಕವಾಟಗಳು ನಮಗೆ ಸಿಗುತ್ತದೆ ಆದ್ದರಿಂದ ಅದು ಶಾಖವನ್ನು ಸಂಗ್ರಹಿಸುತ್ತದೆ ಆದ್ದರಿಂದ ಬಿಸಿ ಅನಿಲದ ಪ್ರವಾಹವು ಹಾದುಹೋದಾಗ ಅವು ಶಾಖವನ್ನು ಸಂಗ್ರಹಿಸುತ್ತವೆ ಮತ್ತು ಶೀತ ಅನಿಲ ಪ್ರವಾಹವು ಹಾದುಹೋದಾಗ ಆ ಉಷ್ಣಶಕ್ತಿಯನ್ನು ಗಡೀಪಾರು ಮಾಡುತ್ತವೆ ಆದ್ದರಿಂದ ಈ ಮ್ಯಾಟ್ರಿಕ್ಸ್ ಅಥವಾ ಈ ಚಕ್ರವು ಈ ಮ್ಯಾಟ್ರಿಕ್ಸ್ ಅನ್ನು ಒಳಗೊಂಡಿರುತ್ತದೆ ಇದು ತಿರುಗುತ್ತಿರುತ್ತದೆ ಮತ್ತು ಅದು ತಿರುಗುವ ವ್ಯವಸ್ಥೆಯನ್ನು ನೀವು ನೋಡಬಹುದು ಆದ್ದರಿಂದ ಮುಂದಿನ ಚಿತ್ರವನ್ನು ನಾವು ನೋಡಿದರೆ ಕೌಂಟರ್ ಫ್ಲೋ ರೀತಿಯ ವ್ಯವಸ್ಥೆಯಲ್ಲಿ 2 ನಾಳಗಳಿವೆ ಮತ್ತು 2 ನಾಳಗಳು ಇವೆ ಎಂದು ನೀವು ನೋಡುತ್ತೀರಿ ಈ 2 ನಾಳಗಳ ಮೂಲಕ ಹರಿವು ವಿರುದ್ಧ ದಿಕ್ಕಿನಲ್ಲಿ ನಡೆಯುತ್ತಿದೆ ಆದ್ದರಿಂದ ಬಿಸಿ ಅನಿಲವು ಈ ಮೂಲಕ ಹಾದುಹೋಗುತ್ತಿದೆ ಇದು ರೋಟರಿ ಪುನರುತ್ಪಾದಕ ಅಥವಾ ಚಕ್ರದ ಮೂಲಕ ಹಾದುಹೋಗುತ್ತಿದೆ ಇದನ್ನು ಶಾಖ ಚಕ್ರ ಎಂದು ಕೂಡ ಕರೆಯಲಾಗುತ್ತದೆ ಮತ್ತು ಅದು ಹೊರಬರುವಾಗ ಅದು ಈಗಾಗಲೇ ನಿಶ್ಚಿತ ಪ್ರಮಾಣದ ಉಷ್ಣ ಶಕ್ತಿಯನ್ನು ಶೇಖರಿಸಿ ಇಟ್ಟಿರುತ್ತದೆ ಆದ್ದರಿಂದ ಇದು ತಂಪಾಗಿರುತ್ತದೆ ಆದರೆ ಇದು ಬಿಸಿಯಾಗಿದೆ ಮ್ಯಾಟ್ರಿಕ್ಸ್ನಈ ಭಾಗವನ್ನು ಬಿಸಿಮಾಡು ಮ್ಯಾಟ್ರಿಕ್ಸ್ನ ಈ ಭಾಗವನ್ನು ಬಿಸಿಮಾಡುತ್ತದೆ ಇದು ಬಿಸಿಯಾಗುತ್ತದೆ ಇದು ಚಕ್ರದಂತೆ ತಿರುಗುತ್ತದೆ ಅದು ತಿರುಗುವುದರಿಂದ ಮೇಲಕ್ಕೆ ಚಲಿಸುತ್ತದೆ ಮತ್ತು ಅದರ ಮೂಲಕ ಶೀತ ಅನಿಲದ ಹಾದುಹೋಗುತ್ತದೆ ಆದ್ದರಿಂದ ತಣ್ಣನೆಯ ಅನಿಲವು ಈ ಮೂಲಕ ಹಾದುಹೋದಾಗ ಇದು ಇದನ್ನು ಪಡೆಯುತ್ತದೆ ಇದು ಉಷ್ಣ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅದು ಬಿಸಿ ಗಾಳಿಯಾಗಿ ಹೊರಬರುತ್ತದೆ ಆದ್ದರಿಂದ ಇದು ಅನೇಕ ಸಂದರ್ಭಗಳಲ್ಲಿ ಬಹಳ ಸಾಮಾನ್ಯವಾದ ಸಾಧನವಾಗಿದೆ ಯೋಜಿತ ದೊಡ್ಡ ಹವಾನಿಯಂತ್ರಣದಲ್ಲಿ ಇದನ್ನು ಬಳಸಬಹುದು ಇದನ್ನು ವಿದ್ಯುತ್ ಸ್ಥಾವರದಲ್ಲಿ ಕೊಠಡಿಯಿಂದ ಹೊರಬರುವ ಗಾಳಿ ಮತ್ತು ಒಳಹೋಗುವ ಗಾಳಿಗಾಗಿ ಬಳಸಬಹುದು ಇದನ್ನು ಏರ್ ಪ್ರಿಹೀಟರ್ ಆಗಿ ಬಳಸಬಹುದು ಸಾಮಾನ್ಯವಾಗಿ ಈ ರೋಟರಿ ಪುನರುತ್ಪಾದಕಗಳು ಅನಿಲದಿಂದ ಅನಿಲ ಅಪ್ಲಿಕೇಶನ್ಗಳಿಗೆ ಸೂಕ್ತವಾಗಿವೆ ಮತ್ತು ನಿರಂತರವಾಗಿ ಈ ಚಕ್ರವು ತಿರುಗುತ್ತದೆ ಮತ್ತು ಅದೇ ಸಮಯದಲ್ಲಿ ನಿರಂತರವಾಗಿ ಈ 2 ಅನಿಲಗಳ ಹರಿವು ನಡೆಯುತ್ತದೆ ನಮ್ಮ ಹಿಂದಿನ ಬಳಕೆಯಲ್ಲಿ ನಾವು ನೋಡಿದ್ದೇವೆ ಯಾವಾಗ ನಾವು ಫಿಕ್ಸೆಡ್ ಬೆಡ್ ರೀತಿಯ ಪುನರುತ್ಪಾದಕವನ್ನುನೋಡುತ್ತೇವೆ ಆಗ ನಮಗೆ ಬೆಡ್ ಗಳು ಸ್ಥಿರವಾಗಿರುವುದು ಮತ್ತು ದ್ರವದ ಸ್ವಿಚ್ಗಳು ಒಂದು ಬೆಡ್ನಿಂದ ಮತ್ತೊಂದು ಬೆಡ್ಗೆ ಆಫ್ ಆಗಿರುವುದು ಗೊತ್ತಾಗುತ್ತದೆ ಇಲ್ಲಿ ದ್ರವದ ಹರಿವಿನ ಮಾರ್ಗವು ಸ್ಥಿರವಾಗಿರುತ್ತದೆ ದ್ರವದ ಹರಿವಿನ ಹಾದಿ ಯಾವುದೇ ಸ್ವಿಚ್ ಆಫ್ ಆಗಿರುವುದಿಲ್ಲ ಆದರೆ ಪುನರುತ್ಪಾದಕವು ಸ್ಥಿರವಾಗಿಲ್ಲ ಪುನರುತ್ಪಾದಕವು ಚಲಿಸುತ್ತಲೇ ಇರುತ್ತದೆ ಮತ್ತು ವೃತ್ತಾಕಾರದ ಜ್ಯಾಮಿತಿಯಲ್ಲಿ ಆದ್ದರಿಂದ ಅದು ಮುಂದುವರಿಯುತ್ತದೆ ಅದು ತಿರುಗುತ್ತಲೇ ಇರುತ್ತದೆ ಇದು ಉಷ್ಣ ಶಕ್ತಿಯನ್ನು ಮರುಬಳಕೆಗೆ ಪುನಃ ಪಡೆಯುವುದಕ್ಕಾಗಿ ಆಗಿದೆ ಇದರ ಬೇರೆ ವಿನ್ಯಾಸಗಳಿವೆ ಅಲ್ಲಿ ಈ ಮ್ಯಾಟ್ರಿಕ್ಸ್ ವಸ್ತುವನ್ನು ಕೆಲವು ರೀತಿಯ ವಿಶೇಷ ರಾಸಾಯನಿಕಗಳಿಂದ ಲೇಪಿಸಲಾಗುತ್ತದೆ ಆದ್ದರಿಂದ ಒಂದಷ್ಟು ಸುಪ್ತ ಶಾಖದ ಪ್ರಮಾಣವನ್ನು ಸಹ ಬಳಸಿಕೊಳ್ಳಬಹುದು ಆ ವಿಶೇಷ ವಿನ್ಯಾಸಗಳು ಸಾಧ್ಯ ಇದೆ ಆದ್ದರಿಂದ ಎರಡೂ ಅಂದರೆ ಸಂವೇದನಾಶೀಲ ಮತ್ತು ಸುಪ್ತ ಶಾಖ ವರ್ಗಾವಣೆ ಈ ರೋಟರಿ ಪುನರುತ್ಪಾದಕದ ವಿನ್ಯಾಸದಲ್ಲಿನ ಮಾರ್ಪಾಡಿನೊಂದಿಗೆ ಸಾಧ್ಯ ಆಗುತ್ತದೆ ಇದರೊಂದಿಗೆ ಸಣ್ಣ ಒಂದು ಚಿತ್ರ ಸಂಚಲನ ಇದೆ ಇದನ್ನು ನಿಮಗಾಗಿ ನಾನು ಚಾಲನೆಗೊಳಿಸಲು ಇಚ್ಚಿಸುತ್ತೇನೆ ಇದು ಸ್ವಯಂ ವಿವರಣಾತ್ಮಕ ಆಗಿದೆ ಮತ್ತು ನೀವು ನೋಡಬಹುದು ಭೌತಿಕ ನಿರ್ಮಾಣ ಎಂದರೇನು ಹೇಗೆ ಅನಿಲದ ಹರಿವುಗಳು ಇದರ ಮೂಲಕ ಹಾದುಹೋಗುತ್ತವೆ ಎಂದು ತಿಳಿಯಬಹುದು ಆದ್ದರಿಂದ ಇದು ರೋಟರಿ ಪುನರುತ್ಪಾದಕಗಳ ಬಗ್ಗೆ ಒಂದಷ್ಟು ಕಲ್ಪನೆಯನ್ನು ನೀಡುತ್ತದೆ ಆದ್ದರಿಂದ ರೋಟರಿ ಪುನರುತ್ಪಾದಕಕ್ಕೆ ಒಂದು ಚಕ್ರ ಸಿಕ್ಕಿದೆ ಅದು ತಿರುಗುತ್ತದೆ ಮತ್ತು ಅದಕ್ಕಾಗಿಯೇ ಇದನ್ನು ಹೀಟ್ ವೀಲ್ ಎಂದೂ ಕರೆಯಲಾಗುತ್ತದೆ ಬಹುತೇಕ ಒಂದೇ ರೀತಿಯ ನಿರ್ಮಾಣ ಆದರೆ ಸ್ವಲ್ಪ ವಿಭಿನ್ನ ವಿನ್ಯಾಸ ಸಾಧ್ಯ ಇರುವ ರೋಟರಿ ಹುಡ್ನೊಂದಿಗಿನ ಪುನರುತ್ಪಾದಕ ಇದಾಗಿದೆ ಇಲ್ಲಿ ನಾವು ಒಂದು ರೀತಿಯ ಚಕ್ರವನ್ನು ಪುನರುತ್ಪಾದಕಕ್ಕೆ ಹೊಂದಿದ್ದೇವೆ ಮತ್ತು ಈ ಚಕ್ರವು ಮ್ಯಾಟ್ರಿಕ್ಸ್ಅನ್ನು ಹೊಂದಿರುತ್ತದೆ ನಮಗೆ ಸ್ಥಿರ ಶೀತ ಅನಿಲ ಮಾರ್ಗ ಮತ್ತು ಬಿಸಿ ಅನಿಲ ಮಾರ್ಗ ಸಿಕ್ಕಿದೆ ಆದ್ದರಿಂದ ಇದು ಬಿಸಿ ಅನಿಲ ಮಾರ್ಗ ಮತ್ತು ಇದು ಶೀತ ಅನಿಲ ಪಥ ಎಂದು ನೀವು ನೋಡಬಹುದು ಆದರೆ ರೋಟರಿತಿರುಗುವ ಹುಡ್ ಅಥವಾ ರೋಟರಿ ಹುಡ್ ಇರುತ್ತದೆ ರೋಟರಿ ಹುಡ್ ಅನ್ನು ಈ ರೀತಿ ತೋರಿಸಲಾಗಿದೆ ಆದ್ದರಿಂದ ಇದು ಸ್ವಲ್ಪ ಸಮಯ ತ್ವರಿತವಾಗಿ ಅಥವಾ ಸ್ವಲ್ಪ ಸಮಯದವರೆಗೆ ಮಾತ್ರ ತಿರುಗುತ್ತದೆ ಇದು ಈ ಬದಿಯಲ್ಲಿ ಇರುತ್ತದೆ ಮತ್ತು ಉಳಿದ ಅವಧಿಗೆ ಅದು ಇನ್ನೊಂದು ಬದಿಯಲ್ಲಿರುತ್ತದೆ ಅದು ಈ ಬದಿಯಲ್ಲಿರುವಾಗ ತಂಪಾದ ಗಾಳಿಯು ಬರುತ್ತಿದೆ ಎಂದು ನಾವು ಹೇಳುತ್ತೇವೆ ಮತ್ತು ನಂತರ ತಂಪಾದ ಗಾಳಿಯು ಈ ಹಾದಿಯಲ್ಲಿ ಸಾಗಬೇಕು ಮತ್ತು ಮ್ಯಾಟ್ರಿಕ್ಸ್ ವಸ್ತುಗಳ ಮೂಲಕ ಹಾದುಹೋಗಬೇಕು ಅದು ಈಗಾಗಲೇ ಬಿಸಿ ಅನಿಲದಿಂದ ಬಿಸಿಯಾಗುತ್ತದೆ ಆದ್ದರಿಂದ ತಂಪಾದ ಗಾಳಿಯು ನಿರ್ದಿಷ್ಟ ಪ್ರಮಾಣದ ಉಷ್ಣ ಶಕ್ತಿಯನ್ನು ಪಡೆಯುತ್ತದೆ ಇದರ ತಾಪಮಾನ ಹೆಚ್ಚಾಗುತ್ತದೆ ಮತ್ತು ಒಂದು ಗಾಳಿಯು ಹೊರಹೋಗುತ್ತದೆ ರೋಟರಿ ಹುಡ್ ಇನ್ನೊಂದು ಬದಿಯಲ್ಲಿರುತ್ತದೆ ಆದ್ದರಿಂದ ಅದು ಬಿಸಿ ಅನಿಲವನ್ನು ಈ ರೀತಿಯ ಹಾದಿಯ ಮೂಲಕ ಹಾದುಹೋಗುವಂತೆ ಮಾಡುತ್ತದೆ ನನ್ನ ಪ್ರಕಾರ ಈ ಭಾಗ ಚಕ್ರದ ಈ ಭಾಗ ಆದ್ದರಿಂದ ಇದು ಮ್ಯಾಟ್ರಿಕ್ಸ್ ಬಿಸಿಯಾಗುತ್ತದೆ ಮತ್ತು ಮುಂದಿನ ಬಾರಿ ಈ ಉಷ್ಣ ಶಕ್ತಿಯನ್ನು ಶೀತ ಅನಿಲಕ್ಕೆ ವರ್ಗಾಯಿಸಬಹುದು ಇದು ಇಲ್ಲಿ ರೋಟರಿ ಹುಡ್ ಹೊಂದಿರುವ ಪುನರುತ್ಪಾದಕದ ಕಾರ್ಯ ನಿರ್ವಹಣ ತತ್ವ ಅಲ್ಲಿ ಏನಾಗುತ್ತಿದೆ ಎಂದರೆ ಬಿಸಿ ಅನಿಲ ಮತ್ತು ಶೀತ ಅನಿಲದ ಹಾದಿಗಳು ಅದಲು ಬದಲಾಗಿದೆ ಆದರೆ ಕವಾಟದಿಂದ ಅಲ್ಲ ಆದರೆ ರೋಟರಿ ಹುಡ್ನ ಸಹಾಯದಿಂದ ಆದ್ದರಿಂದ ಇದು ಇವುಗಳ ವ್ಯತ್ಯಾಸ ಇಲ್ಲದಿದ್ದರೆ ನಿರ್ಮಾಣದ ದೃಷ್ಟಿಯಿಂದ ಇಲ್ಲದಿದ್ದರೆ ನಾವು ನಿರ್ಮಾಣವನ್ನು ನೋಡಿದರೆನಿರ್ಮಾಣದ ದೃಷ್ಟಿಕೋನದಿಂದಇದು ಒಂದು ರೋಟರಿ ಚಕ್ರ ರೀತಿಯ ಪುನರುತ್ಪಾದಕಕ್ಕೆ ಬಹಳ ಹತ್ತಿರದಲ್ಲಿದೆ ನೋಡಿ ಈ ರೀತಿಯ ಪುನರುತ್ಪಾದಕಕ್ಕೆ ತಿರುಗುವಿಕೆಯ ವೇಗವು ಕಡಿಮೆ ತುಂಬಾ ಕಡಿಮೆ ಇರುತ್ತದೆ ಏಕೆಂದರೆ ಹರಿಯುವ ಅನಿಲ ಪ್ರವಾಹ ಮತ್ತು ಮ್ಯಾಟ್ರಿಕ್ಸ್ ವಸ್ತುಗಳ ನಡುವೆ ಶಾಖ ವಿನಿಮಯಕ್ಕಾಗಿ ಉತ್ತಮ ಸಮಯವನ್ನು ನೀಡಬೇಕು ಈ ಚಕ್ರಗಳು ತುಂಬಾ ದೊಡ್ಡದಾಗಿದೆ ಅನಿಲದ ವೇಗವೂ ಕೂಡ ಕಡಿಮೆ ಆದ್ದರಿಂದ ಅಷ್ಟು ಉತ್ತಮ ಪ್ರಮಾಣದ ಉಷ್ಣಶಕ್ತಿ ವಿನಿಮಯ ಆಗುತ್ತದೆ ಪುನರುತ್ಪಾದಕ ಅಥವಾ ಶಾಖ ಚಕ್ರದಿಂದ ಆಗುವ ಉಷ್ಣ ಶಕ್ತಿಯ ವರ್ಗಾವಣೆಯನ್ನು ಯಾರೊಬ್ಬರೂ ಬೇಕಾದರೂ ಅಂದಾಜು ಮಾಡಬಹುದು ಈ ವಿಶ್ಲೇಷಣೆಯನ್ನು ಬಹಳ ಸರಳ ರೀತಿಯಿಂದ ಮಾಡಲಾಗಿದೆ ನಾವು ವಿಶ್ಲೇಷಣೆಯ ಮೂಲಕ ಹೋಗುತ್ತಿಲ್ಲ ಆದರೆ ನಾನು ನಿಮಗೆ ಸಂಬಂಧವನ್ನು ನೀಡಲು ಇಷ್ಟಪಡುತ್ತೇನೆ ಇದನ್ನು ಅಂದಾಜಿಸಲಾಗಿದೆ ಆದರೆ ಇದು ನಿಮಗೆ ಒಂದಷ್ಟು ಕಲ್ಪನೆಯನ್ನು ನಿಯತಾಂಕಗಳ ಬಗ್ಗೆ ನೀಡುತ್ತದೆ ಶಾಖ ವರ್ಗಾವಣೆಯ ದರವು ಯಾವುದರ ಮೇಲೆ ಅವಲಂಬಿತವಾಗಿರುತ್ತದೆ ಇದು ಅಂದರೆ ಶಾಖ ವರ್ಗಾವಣೆಯ ದರ ಸಹಜವಾಗಿ ಸ್ಥಿರ ಸ್ಥಿತಿಯ ಕಾರ್ಯಾಚರಣೆಯಲ್ಲಿ 2 ಹೊಳೆಗಳು ಮತ್ತು 2 ಹೊಳೆಗಳ ತಾಪಮಾನವಿದೆ ಈ 2 ಹರಿವುಗಳು ಸ್ಥಿರ ತಾಪಮಾನದೊಂದಿಗೆ ಬರುತ್ತಿವೆ ಮತ್ತು ಈ 2 ತಾಪಮಾನಗಳು ಬಹಳ ಮುಖ್ಯ ಶಾಖ ವರ್ಗಾವಣೆಯ ಪ್ರದೇಶವೂ ಬಹಳ ಮುಖ್ಯ ಆದ್ದರಿಂದ ನಾವು ಪ್ರದೇಶವನ್ನು ಪಡೆದುಕೊಂಡಿದ್ದೇವೆ ಈ 2 ತಾಪಮಾನಗಳು ನಮಗೆ ಸಿಕ್ಕಿದೆ ಅವು ಬಿಸಿ ಅನಿಲ ತಾಪಮಾನ ಮತ್ತು ಶೀತ ಅನಿಲ ತಾಪಮಾನಈ ತಾಪಮಾನಗಳ ವ್ಯತ್ಯಾಸವು ಮುಖ್ಯವಾಗಿದೆ ಪ್ರದೇಶವು ಹೆಚ್ಚಾಗಿದ್ದಾರೆ ಉಷ್ಣ ಶಕ್ತಿಯ ವರ್ಗಾವಣೆ ಹೆಚ್ಚು ಆಗಿರುತ್ತದೆ ಯಾವಾಗ ತಾಪಮಾನದಲ್ಲಿನ ವ್ಯತ್ಯಾಸ ಜಾಸ್ತಿ ಇರುತ್ತದೆ ಆಗ ಉಷ್ಣ ಶಕ್ತಿಯ ವರ್ಗಾವಣೆಯು ಕೂಡಾ ಹೆಚ್ಚಾಗಿರುತ್ತದೆ ಮತ್ತು ಇದು ಯಾವುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದರೆ ಇದು ಇಲ್ಲಿ ಕೊಟ್ಟಿರುವ ಇತರ ನಿಯತಾಂಕಗಳನ್ನು ಅವಲಂಬಿಸಿರುತ್ತದೆ ಇದು ಬಿಸಿ ದ್ರಾವಣದ ಹರಿವು ಮ್ಯಾಟ್ರಿಕ್ಸ್ನೊಂದಿಗೆ ಸಂಪರ್ಕದಲ್ಲಿರುವ ಸಮಯ ಆಗಿದೆ ಈ ಸಮಯದಲ್ಲಿ ತಣ್ಣನೆಯ ದ್ರಾವಣವು ಮ್ಯಾಟ್ರಿಕ್ಸ್ನೊಂದಿಗೆ ಸಂಪರ್ಕದಲ್ಲಿರುತ್ತದೆ ಆದ್ದರಿಂದ ಇದು ಒಟ್ಟು ಸಮಯ ನಿಸ್ಸಂಶಯವಾಗಿ ಒಟ್ಟು ಸಮಯ ತುಂಬಾ ಜಾಸ್ತಿ ಇದ್ದರೆ ಆಗ ಶಾಖ ವರ್ಗಾವಣೆಯ ದರವು ಕಡಿಮೆ ಇರುತ್ತದೆ ಮತ್ತು ನಂತರ ಇದು ಬಿಸಿ ಭಾಗದ ಸಂವಹನ ಉಷ್ಣಶಕ್ತಿ ವರ್ಗಾವಣೆ ಗುಣಾಂಕ ಮತ್ತು ನಾನು ಹೇಳಿದಂತೆ ಇದು ಚಕ್ರದೊಂದಿಗೆ ಬಿಸಿ ದ್ರಾವಣ ಸಂಪರ್ಕದಲ್ಲಿರುವ ಸಮಯ ಅಥವಾ ನಾನು ಹೇಳಿದಂತೆ ಮ್ಯಾಟ್ರಿಕ್ಸ್ನೊಂದಿಗೆ ಸಂಪರ್ಕದಲ್ಲಿ ಇರುವ ಸಮಯ ಆಗಿದೆ ಇದು ಶೀತದ ಕಡೆಯ ಸಂವಹನ ಉಷ್ಣಶಕ್ತಿ ವರ್ಗಾವಣೆ ಗುಣಾಂಕವಾಗಿದೆ ಇದು ಶೀತ ದ್ರಾವಣಕ್ಕೆ ಅನುಗುಣವಾದ ಸಮಯ ಇದು ಒಂದು ರೀತಿಯ ಉದ್ದದ ಮೇಲೆ ಅವಲಂಬಿತವಾಗಿರುವ ನಿಯತಾಂಕವಾಗಿದೆ ಇದು ಭೌತಿಕ ಉದ್ದ ಆಗಿರುವ ಸಾಧ್ಯತೆ ಇಲ್ಲ ಆದರೆ ಇದು ನನ್ನ ಪ್ರಕಾರ ಇದು ಭೌತಿಕ ಉದ್ದಕ್ಕೆ ಸಂಬಂಧಿಸಿದೆ ಮತ್ತು ನಂತರ ಇದು ಮ್ಯಾಟ್ರಿಕ್ಸ್ ವಸ್ತುವಿನ ಉಷ್ಣವಾಹಕತೆ ಮತ್ತು ಮತ್ತೆ ಇವುಗಳು ಇವುಗಳನ್ನು 2 ಬಾರಿ ನಾನು ಈಗಾಗಲೇ ವ್ಯಾಖ್ಯಾನಿಸಿದ್ದೇನೆ ಆದ್ದರಿಂದ ಸಮಯವು ಕೆಲವು ರೀತಿಯ ಸಂಘರ್ಷದ ಪರಿಣಾಮಗಳನ್ನು ಪಡೆದಿರುವುದನ್ನು ನೀವು ನೋಡುತ್ತೀರಿ ಹೆಚ್ಚು ಸಮಯ ಇದ್ದರೆ ನಿಸ್ಸಂಶಯವಾಗಿ ಮ್ಯಾಟ್ರಿಕ್ಸ್ ವಸ್ತುಗಳೊಂದಿಗೆ ಶಾಖವನ್ನು ವಿನಿಮಯ ಮಾಡಿಕೊಳ್ಳಲು ಅನಿಲಕ್ಕೆ ಶಾಖವನ್ನು ವಿನಿಮಯ ಮಾಡಿಕೊಳ್ಳಲು ಹೆಚ್ಚಿನ ಅವಕಾಶ ಸಿಗುತ್ತದೆ ಆದ್ದರಿಂದಈ ರೀತಿಯಲ್ಲಿ ನಮಗೆ ನಿರ್ದಿಷ್ಟ ಸಮಯದ ಅಗತ್ಯವಿದೆ ಆದರೆ ಅದೇ ಸಮಯದಲ್ಲಿಪೂರ್ತಿ ಸೈಕಲ್ನಲ್ಲಿ ಕಾಯುವಿಕೆ ಮತ್ತು ತಂಪಾಗಿಸುವಿಕೆಯು ಇರುತ್ತದೆ ಅದು ಬಹಳ ದೊಡ್ಡ ಅವಧಿಯಲ್ಲಿ ನಡೆಯುತ್ತಿದ್ದರೆ ನಿಸ್ಸಂಶಯವಾಗಿ ನಾವು ಸೈಕಲ್ನ ಸಮಯದಲ್ಲಿ ಉತ್ತಮ ಪ್ರಮಾಣದ ಶಾಖ ವಿನಿಮಯವನ್ನು ಹೊಂದಿರುವುದಿಲ್ಲಏಕೆಂದರೆ ಸೈಕಲ್ನ ಸಮಯದಲ್ಲಿ ಶಾಖ ವರ್ಗಾವಣೆ ದರವನ್ನು ಶಾಖ ವರ್ಗಾವಣೆಯ ಒಟ್ಟು ಪ್ರಮಾಣದಿಂದ ಭಾಗಿಸಲಾಗುತ್ತದೆ ಸೈಕಲ್ನ ಸಮಯದಿಂದ ಭಾಗಿಸಲಾಗುತ್ತದೆ ಆದ್ದರಿಂದಇದು ಇರಬೇಕು ಇದು ವಿನ್ಯಾಸದ ನಿಯತಾಂಕವಾಗಿದೆ ಚಕ್ರದ ಒಟ್ಟು ಸಮಯವನ್ನು ಹೇಗೆ ನಿರ್ಧರಿಸುವುದು ಮತ್ತು ಚಕ್ರವನ್ನು ಹೇಗೆ ನಿರ್ಧರಿಸುವುದು ಎಂದರೆ ಅಂದರೆ ಬಿಸಿ ಅನಿಲದ ಹರಿವು ಮತ್ತು ಮ್ಯಾಟ್ರಿಕ್ಸ್ ವಸ್ತುಗಳ ನಡುವಿನ ಸಂಪರ್ಕದ ಸಮಯ ಮತ್ತು ತಣ್ಣಗಿನ ಅನಿಲದ ಹರಿವು ಮತ್ತು ಮ್ಯಾಟ್ರಿಕ್ಸ್ ವಸ್ತುಗಳ ನಡುವಿನ ಸಂಪರ್ಕದ ಸಮಯ ಇದು ಒಂದು ರೀತಿಯ ವಿನ್ಯಾಸವಾಗಿದೆ ಇದು ಒಂದು ರೀತಿಯ ವಿನ್ಯಾಸ ನಿಯತಾಂಕವಾಗಿದೆ ಆದ್ದರಿಂದ ಇದರೊಂದಿಗೆ ನಾವು ಒಂದು ಕಲ್ಪನೆಯನ್ನು ಪುನರುತ್ಪಾದಕ ಇದರ ಬಗ್ಗೆ ಪಡೆದುಕೊಂಡಿದ್ದೇವೆ ಇದು ಸ್ಥಿರವಾದ ಬೆಡ್ ಪ್ರಕಾರವಾಗಿರಬಹುದು ಅಥವಾ ತಿರುಗುವ ಬೆಡ್ ಪ್ರಕಾರವಾಗಿರಬಹುದು ಇತರ ರೀತಿಯ ವಿನ್ಯಾಸಗಳು ಸಹ ಇವೆ ನಾವು ಅವುಗಳನ್ನು ನೋಡಿದ್ದೇವೆ ಇದರೊಂದಿಗೆ ವಿಶೇಷ ರೀತಿಯರೆಕ್ಯೂಪರೇಟರ್ ಗೆ ಹೋಗೋಣ ಈಗ ಉಷ್ಣವಿನಿಮಯಕಾರಕವನ್ನು ನಾವು ನೋಡಿದರೆ ಉಷ್ಣವಿನಿಮಯಕಾರಕವನ್ನು ವರ್ಗೀಕರಿಸುವ ವಿಭಿನ್ನ ಮಾರ್ಗಗಳಿವೆ ಉಷ್ಣವಿನಿಮಯಕಾರಕವನ್ನು ವರ್ಗೀಕರಿಸುವ ಒಂದು ಮಾರ್ಗವೆಂದರೆ ನಾವು ಶಾಖ ವಿನಿಮಯಕಾರಕವನ್ನು ರೆಕ್ಯೂಪರೇಟರ್ ಗಳು ಮತ್ತು ರೀಜನರೇಟರ್ ಗಳುಪುನರುತ್ಪಾದಕಗಳು ಎಂದು ವರ್ಗೀಕರಿಸಬಹುದು ರೆಕ್ಯೂಪರೇಟರ್ ಗಳು ಎಂದರೆ ಇವುಗಳಲ್ಲಿ ನಿರಂತರವಾಗಿ ಯಾವುದೇ ಮಧ್ಯಂತರ ವಸ್ತು ಮಾಧ್ಯಮ ಸಂಗ್ರಹವಿಲ್ಲದೆಯೇ ಶೀತ ದ್ರಾವಣ ಮತ್ತು ಬಿಸಿ ದ್ರಾವಣಗಳ ನಡುವೆ ಶಾಖ ವಿನಿಮಯ ಇರುತ್ತದೆ ಉಷ್ಣಶಕ್ತಿ ವರ್ಗಾವಣೆಗೆ ಮಧ್ಯಂತರ ಘನ ಮಾಧ್ಯಮ ಇರಬಹುದು ಅದರ ಮೂಲಕ ಉಷ್ಣಶಕ್ತಿವರ್ಗಾವಣೆ ಆಗುತ್ತದೆ2 ದ್ರವದ ಹರಿವುಗಳು ಮಿಶ್ರಣಗೊಳ್ಳುತ್ತವೆ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಇದನ್ನು ಅನುಮತಿಸುವುದಿಲ್ಲ ಆದ್ದರಿಂದಉಷ್ಣಶಕ್ತಿ ವರ್ಗಾವಣೆಗೆ ಅವುಗಳ ನಡುವೆ ಒಂದು ಘನ ತಡೆಗೋಡೆ ಇರಬಹುದುಅದರ ಮೂಲಕ ಉಷ್ಣಶಕ್ತಿ ವರ್ಗಾವಣೆ ಆಗುತ್ತದೆ ಆದರೆ ಈ ಶಾಖ ವರ್ಗಾವಣೆ ಶೇಖರಣಾ ಮಾಧ್ಯಮದ ಮೂಲಕ ಅಲ್ಲ ಆದ್ದರಿಂದ ಈ ರೀತಿಯ ಉಷ್ಣವಿನಿಮಯಕಾರಕಗಳನ್ನು ಈ ರೀತಿಯ ಉಷ್ಣವಿನಿಮಯಕಾರಕಗಳನ್ನು ರೆಕ್ಯೂಪರೇಟರ್ ಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಎಲ್ಲಾ ಪ್ರಮುಖ ಉಷ್ಣವಿನಿಮಯಕಾರಕಗಳುಉದಾಹರಣೆಗೆ ನಾವು ಪ್ಲೇಟ್ ಪ್ರಕಾರದ ಉಷ್ಣವಿನಿಮಯಕಾರಕವನ್ನು ಎತ್ತಿಕೊಂಡರೆ ನಾನು ತೋರಿಸಿದ ಪ್ಲೇಟ್ ಮತ್ತು ಫಿನ್ ಉಷ್ಣವಿನಿಮಯಕಾರಕ ಇವೆಲ್ಲ ರೆಕ್ಯೂಪರೇಟರ್ ಗಳಾಗಿವೆ ಮತ್ತೊಂದು ರೀತಿಯ ಉಷ್ಣವಿನಿಮಯಕಾರಕ ಇರಬಹುದು ಈಗ ತಾನೆ ನಾವು ಅದನ್ನು ಚರ್ಚಿಸಿದ್ದೇವೆ ಅದು ರೀಜನರೇಟರ್ಪುನರುತ್ಪಾದಕ ಆದ್ದರಿಂದ ಪುನರುತ್ಪಾದಕಗಳು ಶಾಖ ವಿನಿಮಯಕಾರಕಗಳಾಗಿವೆ ಅಲ್ಲಿ ಶೇಖರಣಾ ಮಾಧ್ಯಮವಿದೆ ಉಷ್ಣಶಕ್ತಿ ವರ್ಗಾವಣೆಯು ಬಿಸಿ ದ್ರಾವಣದಿಂದ ಶೀತ ದ್ರಾವಣಕ್ಕೆ ಶೇಖರಣಾ ಮಾಧ್ಯಮದ ಮೂಲಕ ಆಗುತ್ತದೆ ಆದ್ದರಿಂದ ಸದ್ಯಕ್ಕೆ ಸ್ವಲ್ಪ ಸಮಯದವರೆಗೆ ಸ್ವಲ್ಪ ಸಮಯದವರೆಗೆ ಇರುತ್ತದೆ ದ್ರಾವಣದ ಹರಿವಿನಿಂದ ಸಂಗ್ರಹವಾದ ಉಷ್ಣಶಕ್ತಿ ಸ್ವಲ್ಪ ಕಾಲದವರೆಗೆ ಶೇಖರಣಾ ಮಾಧ್ಯಮ ಅಥವಾ ಮ್ಯಾಟ್ರಿಕ್ಸ್ನಲ್ಲಿ ಇರುತ್ತದೆ ನಂತರ ಸ್ವಲ್ಪ ಸಮಯದವರೆಗೆ ಆ ಸಂಗ್ರಹವಾದ ಉಷ್ಣಶಕ್ತಿ ತಣ್ಣನೆಯ ಹರಿವಿಗೆ ವರ್ಗಾವಣೆಯಾಗುತ್ತದೆ ಆದ್ದರಿಂದ ಪುನರುತ್ಪಾದಕಗಳು ನಾವು ಹೆಚ್ಚು ಕಡಿಮೆ ಪುನರುತ್ಪಾದಕಗಳಲ್ಲಿ ವಿಭಿನ್ನ ರೀತಿಯವನ್ನು ನೋಡಿದ್ದೇವೆ ನಾವು ರೆಕ್ಯೂಪರೇಟರ್ ಗಳನ್ನು ನೋಡಿದ್ದೇವೆ ನಾವು ಅದರ ಬಗ್ಗೆ ಚರ್ಚಿಸಿದ್ದೇನೆ ಆದರೆ ನಾನು ನಿಮಗೆ ತೋರಿಸಲು ಇಷ್ಟಪಡುವ ರೆಕ್ಯೂಪರೇಟರ್ ನಿರುಪಯುಕ್ತ ಶಕ್ತಿಯನ್ನು ಪುನರ್ಬಳಕೆಮಾಡುವ ಉದ್ದೇಶಕ್ಕಾಗಿ ಇರುವ ವಿಶೇಷ ರೆಕ್ಯೂಪರೇಟರ್ ಆಗಿದೆ ನಾವು ಈ ನಿರ್ದಿಷ್ಟ ಸ್ಲೈಡ್ಗೆ ಹೋದರೆ ಇಲ್ಲಿ ನಾವು ಈ ನಿರ್ದಿಷ್ಟ ಸ್ಲೈಡ್ಗೆ ಹೋದರೆ ಇಲ್ಲಿ ನಾವು ಕೆಲವು ರೆಕ್ಯೂಪರೇಟರ್ ಗಳನ್ನು ನೋಡಬಹುದು ಅವುಗಳು ನಿರುಪಯುಕ್ತ ಉಷ್ಣ ಶಕ್ತಿಯ ಮರು ಬಳಕೆಯ ಉದ್ದೇಶಕ್ಕಾಗಿ ವಿಶೇಷವಾಗಿವೆ ಆದ್ದರಿಂದ ಈ ರೆಕ್ಯೂಪರೇಟರ್ಗಳುನೀವು ನೋಡಿ ಇವುಗಳು ಟ್ಯೂಬ್ಗಳಾಗಿವೆ ಈ ಟ್ಯೂಬ್ ಮೂಲಕ ಸಾಮಾನ್ಯವಾಗಿ ಬಿಸಿ ಅನಿಲ ಹಾದುಹೋಗುತ್ತದೆ ಮತ್ತು ಕೊಳವೆಯ ಉದ್ದಕ್ಕೂ ತಂಪಾದ ಅನಿಲ ಅಥವಾ ತಂಪಾದ ಗಾಳಿಯು ಈ ಮೂಲಕ ಹಾದುಹೋಗುತ್ತದೆ ಆದ್ದರಿಂದ ಕುಲುಮೆಯಿಂದ ದಹನಕಾರಿಗಳಿಂದ ಬಿಸಿ ಅನಿಲ ಬಂದು ಈ ಕೊಳವೆಯ ಮೂಲಕ ಒಳ ಬರುತ್ತದೆ ಮತ್ತು ಈ ಟ್ಯೂಬ್ ನ ಮೂಲಕ ಮತ್ತು ಹೊರಗೆ ಹಾದುಹೋಗುತ್ತದೆ ಇಲ್ಲಿ ಹಾದುಹೋಗುವ ಶೀತ ಅನಿಲ ಇರುತ್ತದೆ ಇವು ಸಾದಾ ಟ್ಯೂಬ್ಗಳು ಕೆಲವೊಮ್ಮೆ ನಾವು ಬಳಸುತ್ತಿರುವ ಅನಿಲದ ಪ್ರಕಾರವನ್ನು ಅವಲಂಬಿಸಿ ಅವು ಕೆಲವು ಫಿನ್ಗಳನ್ನು ಹೊಂದಿರಬಹುದು ಮತ್ತು ಇವುಗಳನ್ನು ವಿಶೇಷವಾಗಿ ನಿರುಪಯುಕ್ತ ಉಷ್ಣ ಶಕ್ತಿಯನ್ನು ಪುನಃ ಪಡೆಯಲು ಬಳಸಲಾಗುತ್ತದೆ ಇದು ಒಂದು ವಿಶಿಷ್ಟವಾದ ನಿರುಪಯುಕ್ತ ಉಷ್ಣಶಕ್ತಿ ಬಾಯ್ಲರ್ ಇದು ಒಂದು ರೀತಿಯ ರೆಕ್ಯೂಪರೇಟರ್ ಆಗಿದೆ ಆದರೆ ನಾವು ಇದನ್ನು ನಿರುಪಯುಕ್ತ ಉಷ್ಣಶಕ್ತಿ ಬಾಯ್ಲರ್ ಎಂದು ಕರೆಯುತ್ತಿದ್ದೇವೆ ನಾವು ಅಂದುಕೊಳ್ಳುವಂತೆ ಇದರಲ್ಲಿ ದಹನ ಕ್ರಿಯೆ ಆಗುವುದಿಲ್ಲ ಆದರೆ ಬಿಸಿ ತ್ಯಾಜ್ಯ ಅನಿಲವು ಕೆಲವು ರೀತಿಯ ಸಂಪನ್ಮೂಲದಿಂದ ಬರುತ್ತಿದೆ ಮತ್ತು ನಂತರ ಅದು ಈ ಘನಗಳ ಮೂಲಕ ಹಾದುಹೋಗುತ್ತದೆ ಇವುಗಳು ಬಾಯ್ಲರ್ ನ ರೈಸರ್ ಟ್ಯೂಬ್ ಗಳು ಆಗಿವೆ ಆದ್ದರಿಂದ ಇಲ್ಲಿ ಹಬೆಯ ಉತ್ಪಾದನೆ ನಡೆಯುತ್ತದೆ ಮತ್ತು ನಂತರ ಅದು ಹಬೆ ಡ್ರಮ್ಗೆ ಹೋಗುತ್ತದೆ ಹಬೆಯನ್ನು ಇಲ್ಲಿಂದ ತೆಗೆಯಲಾಗುವುದು ನಾವು ಫೀಡ್ ನೀರನ್ನು ನೀಡಬಹುದು ಮತ್ತು ಇದು ಡೌನ್ ಕಮೆರ್ ಆಗಿದೆ ಅದರ ಮೂಲಕ ತಣ್ಣೀರು ಹೊರಬರುತ್ತದೆ ಆದ್ದರಿಂದ ಬಿಸಿ ಅನಿಲ ಮತ್ತು ರೈಸರ್ ಟ್ಯೂಬ್ಗಳ ನಡುವಿನ ಸಂಪರ್ಕ ಸಮಯವನ್ನು ಸಾಧಿಸಲು ನಮಗೆ ಬೆಂಡ್ ಟ್ಯೂಬ್ ಸಿಕ್ಕಿದೆ ಮತ್ತು ಬಹಳಷ್ಟು ಸಂಖ್ಯೆಯ ರೈಸರ್ ಟ್ಯೂಬ್ ಗಳು ಇರುವುದನ್ನು ನೀವು ನೋಡಬಹುದು ಆದರೆ ಕೇವಲ ಒಂದು ಕೆಳ ಬರುವ ಸರಕು ಮಾತ್ರ ಇದೆ ಆದರೂ ಸಾಮೂಹಿಕ ಹರಿವಿನ ಪ್ರಮಾಣ ಇಡೀ ಸರ್ಕ್ಯೂಟ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣವನ್ನು ಸಹ ಹೆಚ್ಚಿಸುತ್ತೇವೆ ಏಕೆಂದರೆ ಇಲ್ಲಿ ನಾವು ಇಲ್ಲಿ ಉಷ್ಣಶಕ್ತಿ ವರ್ಗಾವಣೆಯನ್ನು ಹೊಂದಿರಬೇಕು ನಾವು ಮೇಲ್ಮೈ ವಿಸ್ತೀರ್ಣವನ್ನು ಟ್ಯೂಬ್ ಅನ್ನು ಬಾಗಿಸುವ ಮೂಲಕ ಹೆಚ್ಚಿಸುತ್ತೇವೆ ನಾವು ಬಿಸಿ ಅನಿಲ ಮತ್ತು ಈ ಕೊಳವೆಗಳ ಮೂಲಕ ಹರಿಯುವ ದ್ರಾವಣದ ನಡುವಿನ ಸಂಪರ್ಕ ಸಮಯವನ್ನು ಹೆಚ್ಚಿಸುತ್ತಿದ್ದೇವೆ ಮತ್ತು ನಂತರ ತ್ಯಾಜ್ಯ ಅನಿಲವು ಹೊರಬರುತ್ತಿದೆ ಆದ್ದರಿಂದ ಇದು ಒಂದು ವಿಶೇಷ ರೀತಿಯ ಉಷ್ಣವಿನಿಮಯಕಾರಕವಾಗಿದೆ ಮೂಲಭೂತವಾಗಿ ಇದು ನಿರುಪಯುಕ್ತ ಉಷ್ಣಶಕ್ತಿಯ ಮರುಬಳಕೆಗಾಗಿ ಇರುವ ರೆಕ್ಯೂಪರೇಟರ್ ಆಗಿದೆ ಅಂತಹ ಅನೇಕ ಉದಾಹರಣೆಗಳಿವೆ ಉಗಿ ವಿದ್ಯುತ್ ಸ್ಥಾವರದಲ್ಲಿ ಬಳಸುವ ಎಕಾನಮೈಸರ್ ಗಳು ಅವುಗಳು ಅವು ಮತ್ತೆ ವಿಶೇಷ ರೀತಿಯ ರೆಕ್ಯೂಪರೇಟರ್ಗಳಾಗಿವೆ ಇವುಗಳನ್ನು ನಿರುಪಯುಕ್ತ ಉಷ್ಣ ಶಕ್ತಿಯ ಮರುಬಳಕೆಯ ಉದ್ದೇಶಕ್ಕಾಗಿ ಉಪಯೋಗಿಸಲಾಗುತ್ತದೆ ಈ ಅನಿಲದಿಂದ ಅನಿಲ ತ್ಯಾಜ್ಯ ಶಾಖ ಚೇತರಿಕೆ ಉದ್ದೇಶ ಪೂರ್ಣವಾಗುತ್ತಿದೆ ಮತ್ತು ರೆಕ್ಯೂಪರೇಟರ್ಗಳು ಬಿಸಿ ಅನಿಲ ಬದಿಯಲ್ಲಿ ಫಿನ್ ಗಳನ್ನು ಹೊಂದಿರುವುದಿಲ್ಲ ಏಕೆಂದರೆ ಆ ಬದಿಯಲ್ಲಿ ಫೌಲಿಂಗ್ ನಡೆಯುತ್ತದೆ ಆದರೆ ಅವು ತಣ್ಣನೆಯ ಬದಿಯಲ್ಲಿ ಫಿನ್ಗಳನ್ನು ಹೊಂದಿರಬಹುದು ಆದ್ದರಿಂದ ಎಕಾನಮೈಸರ್ಗಳು ನಾವು ಮತ್ತೆ ಈ ಕೊಳವೆಯಾಕಾರದ ರಚನೆಯನ್ನು ಹೊಂದಿದ್ದೇವೆ ಆದರೆ ಅನೇಕ ಸಂದರ್ಭಗಳಲ್ಲಿ ಏರ್ ಪ್ರಿಹೀಟರ್ ಕೊಳವೆಯಾಕಾರದ ರಚನೆಯನ್ನು ಹೊಂದಬಹುದು ಅಥವಾ ನಿರುಪಯುಕ್ತ ಉಷ್ಣ ಶಕ್ತಿಯ ಮರುಬಳಕೆಗಾಗಿ ಇದು ಒಂದು ರೀತಿಯ ಪುನರುತ್ಪಾದಕ ರೀತಿಯ ತತ್ವವನ್ನು ಹೊಂದಿರಬಹುದು ಈಗ ನಾವು ಹೋಗೋಣ ಅಥವಾ ಇನ್ನೊಂದು ರೀತಿಯ ಉಷ್ಣವಿನಿಮಯಕಾರಕವನ್ನು ನೋಡೋಣ ಇದನ್ನು ರನ್ರೌಂಡ್ ಕಾಯಿಲ್ ಅಥವಾ ಕೆಲವೊಮ್ಮೆ ಫ್ಲೂಯಿಡ್ ಕಪಲ್ಡ್ ಎಂದು ಕರೆಯಲಾಗುತ್ತದೆ ಇದು ಒಂದು ಸ್ಥಾವರದಲ್ಲಿರುವ ಉಷ್ಣವಿನಿಮಯಕಾರಕ ಆಗಿದೆ ಇದರಲ್ಲಿ ಎರಡು ಹರಿವುಗಳಿವೆ ಒಂದು ಬಿಸಿಯಾದ ಹರಿವು ಆಗಿದೆ ಮತ್ತು ಇನ್ನೊಂದು ಶೀತದ ಹರಿವು ಆಗಿದೆ ನಾವು ಬಿಸಿ ಹರಿವನ್ನು ತೋರಿಸಿದ್ದೇವೆ ಇಲ್ಲಿ ಈ ಬಿಸಿ ಹರಿವು ಬರುತ್ತಿದೆ ಮತ್ತು ನಾವು ತಂಪಾದ ಹರಿವನ್ನು ಸಹ ತೋರಿಸಿದ್ದೇವೆಅದು ಬರುತ್ತಿದೆ ಆದರೆ ಸ್ಥಾವರದಲ್ಲಿನ ಬಿಸಿ ಹರಿವು ಮತ್ತು ತಣ್ಣನೆಯ ಹರಿವು ಅವು ಅಕ್ಕಪಕ್ಕದಲ್ಲಿಲ್ಲ ಅವು ದೂರದಲ್ಲಿ ಇವೆ ಈಗ ಅವು ತುಂಬಾ ದೂರದಲ್ಲಿದ್ದರೆ ಏನಾಗಬಹುದು ನಾವು ಉಷ್ಣವಿನಿಮಯಕಾರಕದ ಸಹಾಯದಿಂದ ಶಾಖವನ್ನು ನೇರವಾಗಿ ಬಿಸಿ ಹರಿವಿನಿಂದ ತಣ್ಣನೆ ಹರಿವಿನ ಕಡೆಗೆ ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಅವುಗಳ ಅಂತರ ಜಾಸ್ತಿ ಇದೆ ಆದ್ದರಿಂದ ಭೌತಿಕವಾಗಿ ಹತ್ತಿರದಲ್ಲಿ ಇಲ್ಲದ ಈ ಬಿಸಿ ಹರಿವು ಮತ್ತು ತಣ್ಣನೆಯ ಹರಿವುಗಳಿಗೆ ನಾವು ಪುನರುತ್ಪಾದಕ ರೀತಿಯ ಉಷ್ಣವಿನಿಮಯಕಾರಕವನ್ನು ಹೊಂದಲು ಸಾಧ್ಯವಿಲ್ಲ ಆದರೆ ಬಿಸಿ ಅರಿವಿಗಾಗಿ ನಾವು ಏನು ಹೊಂದಬಹುದು ನಾವು ಉಷ್ಣವಿನಿಮಯಕಾರಕವನ್ನು ಹೊಂದಬಹುದು ಮತ್ತು ಇಲ್ಲಿ ಬಿಸಿ ಹರಿವು ನೀಡಿದ ಶಾಖವನ್ನು ಕೆಲವು ದ್ರಾವಣದಿಂದ ಮೇಲಾಗಿ ದ್ರವದಿಂದ ತೆಗೆದುಕೊಳ್ಳಲಾಗುತ್ತದೆ ಮತ್ತು ನಂತರ ಆ ಬಿಸಿ ದ್ರವವು ಶೀತ ಪ್ರವಾಹಕ್ಕೆ ಶಾಖವನ್ನು ನೀಡುತ್ತದೆ ಮತ್ತು ನಂತರ ಬಿಸಿ ಹರಿವು ಮತ್ತು ತಣ್ಣನೆಯ ಹರಿವಿನ ನಡುವೆ ನಿರ್ದಿಷ್ಟ ಪ್ರಮಾಣದ ಶಾಖ ವಿನಿಮಯ ಸಾಧ್ಯ ಆಗುತ್ತದೆ ಆದ್ದರಿಂದ ಬಿಸಿ ಹರಿವಿನಿಂದ ತಣ್ಣನೆಯ ಹರಿವಿನವರೆಗೆ ಸುತ್ತಲೂ ಸುತ್ತಿರುವ ಒಂದು ಕಾಯಿಲ್ ಇದೆ ಆದ್ದರಿಂದ ಅದಕ್ಕಾಗಿಯೇ ಇದನ್ನು ರನ್ರೌಂಡ್ ಕಾಯಿಲ್ ಎಂದು ಕರೆಯಲಾಗುತ್ತದೆ ಮತ್ತು ದ್ರವದ ಪರಿಚಲನೆಗಾಗಿ ನಿಸ್ಸಂಶಯವಾಗಿ ನಮಗೆ ಇಲ್ಲಿ ಪಂಪ್ ನ ಅಗತ್ಯವಿದೆ ಮತ್ತು ಉಷ್ಣಶಕ್ತಿ ವರ್ಗಾವಣೆಯು ಒಂದು ರೀತಿಯ ದ್ರವ ಮಾಧ್ಯಮದ ಮೂಲಕ ಆಗುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಇದನ್ನು ಫ್ಲೂಯಿಡ್ ಕಪಲ್ಡ್ ಉಷ್ಣವಿನಿಮಯಕಾರಕ ಎಂದು ಕೂಡ ಕರೆಯಲಾಗುತ್ತದೆ ಆದ್ದರಿಂದ ಮೂಲತಃ ನಾವು 2 ಉಷ್ಣ ವಿನಿಮಯಕಾರಕವನ್ನು ಹೊಂದಿದ್ದೇವೆ ಒಂದೇ ಒಂದು ಉಷ್ಣ ವಿನಿಮಯಕಾರಕ ಅಲ್ಲ ಇವೆರಡೂ ರೆಕ್ಯೂಪರೇಟರ್ ಗಳಾಗಿವೆ ಅವುಗಳನ್ನು ದ್ರಾವಣದ ಪ್ರವಾಹದಿಂದ ಜೋಡಿಸಲಾಗುತ್ತದೆ ಈಗ ನಾವು ನೋಡಿದರೆ ಇದು ಒಂದು ಫ್ಲೂಯಿಡ್ ಸಂಯೋಜಿತ ಶಾಖ ವಿನಿಮಯಕಾರಕದ ಒಂದು ಸ್ಕೀಮ್ಯಾಟಿಕ್ ವ್ಯವಸ್ಥೆ ಆಗಿದೆ ಇಲ್ಲಿ ಟಿಹೆಚ್1 ತಾಪಮಾನದೊಂದಿಗೆ ಬಿಸಿ ಅನಿಲ ಬರುತ್ತಿದೆ ಇದು ಟಿಹೆಚ್2 ತಾಪಮಾನದೊಂದಿಗೆ ಹೊರಗೆ ಹೋಗುತ್ತಿದೆ ತಣ್ಣನೆಯ ಗಾಳಿ ಇದು ಟಿಸಿ2 ತಾಪಮಾನದಲ್ಲಿ ಒಳಗೆ ಬರುತ್ತಿದೆ ಯೋಚಿಸಿ ನಾನಿದನ್ನು ಟಿಸಿ2 ಎಂದು ಬರೆದಿದ್ದೇನೆ ಟಿಸಿ1 ಅಲ್ಲ ಮತ್ತು ಇದು ಟಿಸಿ1 ತಾಪಮಾನ ದೊಂದಿಗೆ ಹೊರಬರುತ್ತಿದೆ ನಂತರ ಈ ಕಾಯಿಲ್ ನ ಮೂಲಕ ದ್ರಾವಣವು ಹರಿಯುತ್ತಿದೆ ಮತ್ತು ಇದು ಒಂದು ರೀತಿಯ ಲೂಪ್ ಆಗಿದೆ ನಂತರ ಇದು ಇದರೊಂದಿಗೆ ಪ್ರವೇಶಿಸುತ್ತದೆ ಆದ್ದರಿಂದ ಇದನ್ನು ಸೆಕೆಂಡರಿ ದ್ರಾವಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದನ್ನು ಸೆಕೆಂಡರಿ ದ್ರಾವಣ ಎಂದು ಕರೆಯಬಹುದು ಆದ್ದರಿಂದ ಇದು ಬಿಸಿ ಉಷ್ಣವಿನಿಮಯಕಾರಕದ ಬಿಸಿ ಭಾಗವನ್ನು ಟಿಎಸ್2 ನೊಂದಿಗೆ ಪ್ರವೇಶಿಸುತ್ತಿದೆ ಮತ್ತು ಬಿಸಿಯಾದ ಸ್ಥಿತಿಯಲ್ಲಿ ಟಿಎಸ್1 ತಾಪಮಾನದಲ್ಲಿ ಹೊರಬರುತ್ತದೆ ಇದು ಉಷ್ಣ ವಿನಿಮಯಕಾರಕದ ತಣ್ಣನೆಯ ಭಾಗವನ್ನು ಟಿಎಸ್1 ತಾಪಮಾನದಲ್ಲಿ ಪ್ರವೇಶಿಸುತ್ತಿವೆ ಮತ್ತು ಉಷ್ಣ ವಿನಿಮಯಕಾರಕದ ತಣ್ಣನೆಯ ಭಾಗದಿಂದ ಟಿಎಸ್2 ತಾಪಮಾನದಲ್ಲಿ ಹೊರಬರುತ್ತಿದೆ ಆದ್ದರಿಂದ ಯಾವ ಬಗೆಯಲ್ಲಿ ಹೆಸರಿಸುವುದು ಯಾವ ಕ್ರಮದ ಅನುಸಾರ ಅಥವಾ ಯಾವ ರೂಢಿಯಂತೆ ಹೆಸರುಗಳನ್ನು ತೆಗೆದುಕೊಳ್ಳುವುದು ನಾವು ಇದನ್ನು ಅನುಸರಿಸುತ್ತೇವೆ ಬಳಸುತ್ತೇವೆ ಇಲ್ಲಿ ನಾವು ಈ ಸಬ್ಸ್ಕ್ರಿಪ್ಟ್ ಅನ್ನು ಹೆಚ್ಚಿನ ತಾಪಮಾನಕ್ಕೆ ಒಂದು ಮತ್ತು 2 ಇದನ್ನು ಕಡಿಮೆ ತಾಪಮಾನಕ್ಕೆ ಬಳಸುತ್ತೇವೆ ಈಗ ಈ ರೀತಿಯ ಎರಡು ಉಷ್ಣವಿನಿಮಯಕಾರಕಗಳು ಭಾಗಿಯಾಗಿವೆ ಮತ್ತು ಅವುಗಳ ಮಧ್ಯೆ ಒಂದು ಲೂಪ್ನಲ್ಲಿ ಹರಿಯುವ ದ್ರಾವಣವು ಭಾಗಿಯಾಗಿದೆ ಆದ್ದರಿಂದ ನಾವು ಅದನ್ನು ಏನು ಮಾಡಬಹುದು ನಾವು ಕೆಲವು ರೀತಿಯ ವಿಶ್ಲೇಷಣೆಗೆ ಮತ್ತು ಸಮಯ ಬದಲಾದಂತೆ ಬದಲಾಗದ ಕಾರ್ಯಗಳಿಗೆ ಹೋಗಬಹುದು ನಾವು ಕೆಲವು ರೀತಿಯ ವಿಶ್ಲೇಷಣೆಗೆ ಹೋಗಬಹುದು ಮತ್ತು ನಾವು ಕೆಲವು ಕಲ್ಪನೆಗಳನ್ನು ಹೊಂದಬಹುದು ವಿಶ್ಲೇಷಣೆಯನ್ನು ಸರಳೀಕರಿಸಿಕೊಳ್ಳಬಹುದು ಮತ್ತು ನಾವು ಈ ರೀತಿಯ ಉಷ್ಣವಿನಿಮಯಕಾರಕಗಳ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಕಲ್ಪನೆಯನ್ನು ಹೊಂದಬಹುದು ಆದ್ದರಿಂದ ನಾವು ಹೇಳೋಣ ಇದನ್ನೇ ನಾವು ಶಕ್ತಿಯ ಸಮತೋಲನದಿಂದ ಪಡೆಯುತ್ತೇವೆ ಇದು ಕ್ಯೂ ಡಾಟ್ ಅದು ಶಾಖ ವರ್ಗಾವಣೆಯ ದರವಾಗಿದೆ ನಾವು ಬಿಸಿ ಬದಿಯ ದ್ರಾವಣವನ್ನು ಪರಿಗಣಿಸಿದರೆ ನಾವು H ಇದನ್ನು ತಾಪಮಾನ ವ್ಯತ್ಯಾಸದಿಂದ ಗುಣಿಸಿದಾಗಅಂದರೆ TH1 TH2 ನೆನಪಿನಲ್ಲಿಡಿ ನಾನು ಹೇಳಿದ್ದೇನೆ ಯಾವುದೇ ದ್ರಾವಣದ ಪ್ರವಾಹಕ್ಕೆ ಬಿಸಿ ಬದಿಯ ದ್ರಾವಣವನ್ನು ಸಬ್ಸ್ಕ್ರಿಪ್ಟ್ ಒಂದರಿಂದ ಸೂಚಿಸಬಹುದಾಗಿದೆ ಅನುಕೂಲಕ್ಕಾಗಿ ಮತ್ತು ಕೋರ್ಸ್ನಂತಹ ಕೆಲವು ಸೈಡ್ ಫ್ಲೂಯಿಡ್ ಅದನ್ನು ಸಬ್ಸ್ಕ್ರಿಪ್ಟ್ ಎರಡರಿಂದ ಸೂಚಿಸಲಾಗುತ್ತದೆ ಅನುಕೂಲಕ್ಕಾಗಿ ಇದನ್ನು ಮಾಡುತ್ತಿದ್ದೇವೆ ಇದಕ್ಕೆ ಬೇರೆ ಯಾವುದೇ ಕಾರಣಗಳಿಲ್ಲ ಆದ್ದರಿಂದ ಒಳಹರಿವಿಗೆ ಹೊರ ಹರಿವಿಗೆ ನಾವು ಸಾಮಾನ್ಯವಾಗಿ ಇತರ ಸಂದರ್ಭಗಳಲ್ಲಿ ಇಲ್ಲ ಒಳಹರಿವು ಮತ್ತು ಹೊರಹರಿವು ಇದನ್ನು ಆಧರಿಸಿ ನಾವು ಇದನ್ನು ಒಂದು ಮತ್ತು 2 ಮಾಡಿದ್ದೇವೆ ಇಲ್ಲಿ ನಾವು ತಾಪಮಾನವನ್ನು ಆಧರಿಸಿ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಹೆಚ್ಚಿನ ತಾಪಮಾನ ಮೌಲ್ಯವು ಸಬ್ಸ್ಕ್ರಿಪ್ಟ್ ಒಂದು ಮತ್ತು ಸಬ್ಸ್ಕ್ರಿಪ್ಟ್ 2 ಕಡಿಮೆ ತಾಪಮಾನದ ಮೌಲ್ಯವಾಗಿದೆ ಆದ್ದರಿಂದ ನಿಮಗೆ ಈ ಉಷ್ಣ ವಿನಿಮಯದ ದರ ಬಿಸಿ ದ್ರಾವಣದ ಹರಿವನ್ನು ಗಣನೆಗೆ ತೆಗೆದುಕೊಂಡಾಗ ಸಿಗುತ್ತದೆ ಯಾವಾಗ ನಾವು ತಣ್ಣಗಿರುವ ದ್ರಾವಣದ ಹರಿವನ್ನು ಗಣನೆಗೆ ತೆಗೆದುಕೊಳ್ಳುತ್ತೇವೆ ಆಗ ಇದು ಉಷ್ಣ ವಿನಿಮಯದ ದರ ಆಗಿರುತ್ತದೆ ಮತ್ತು ಇದು ಮಾಧ್ಯಮಿಕ ದ್ರಾವಣದ ಹರಿವನ್ನು ಗಣನೆಗೆ ತೆಗೆದುಕೊಂಡಾಗ ಇರುವ ಉಷ್ಣ ವಿನಿಮಯ ಆಗಿದೆ ಮತ್ತು ನಾವು ಏನನ್ನು ಭಾವಿಸಿದ್ದೇವೆ ಎಂದರೆ ಇವುಗಳು ಸಮಯಕ್ಕೆ ತಕ್ಕಂತೆ ಬದಲಾಗದ ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಇಲ್ಲಿ ಯಾವುದೇ ರೀತಿಯ ಶಕ್ತಿಯ ಸಂಗ್ರಹಣೆ ಇಲ್ಲ ಮತ್ತು ಅದೇ ಸಮಯದಲ್ಲಿ ನಾವು ಏನನ್ನು ಭಾವಿಸಿದ್ದೇವೆ ಎಂದರೆ ಇಲ್ಲಿ ಯಾವುದೇ ರೀತಿಯ ಉಷ್ಣಶಕ್ತಿಯ ನಷ್ಟ ಆಗುತ್ತಿಲ್ಲ ಯಾವ ಪ್ರಮಾಣದ ಉಷ್ಣ ವಿನಿಮಯ ಆಗುತ್ತಿದೆ ಅದು ಬಿಸಿ ಹರಿವು ಮತ್ತು ಸೆಕೆಂಡರಿ ದ್ರಾವಣದ ಮತ್ತು ಇಲ್ಲಿ ಸೆಕೆಂಡರಿ ದ್ರಾವಣ ಮತ್ತು ತಣ್ಣಗಿನ ದ್ರಾವಣ ಇವುಗಳ ನಡುವೆ ಆಗುತ್ತಿದೆ ಆದ್ದರಿಂದ ವಾತಾವರಣದೊಂದಿಗೆ ಯಾವುದೇ ಶಾಖ ವಿನಿಮಯವಿಲ್ಲ ಆದ್ದರಿಂದ ನಾನು ಅದನ್ನು ಮಾಡಿದರೆ ಈ ಎಲ್ಲವನ್ನು ಸಮೀಕರಿಸಬಹುದು ಎಲ್ಲಾ 3 ಶಾಖ ವರ್ಗಾವಣೆಯ ದರವನ್ನು ಸಮೀಕರಿಸಬಹುದು ಮತ್ತು ನಾವು ಸಹ ಕಲ್ಪಿಸಿಕೊಳ್ಳಬಹುದು ಇದು ಸರಳೀಕೃತ ವಿಶ್ಲೇಷಣೆಗೆ ಒಂದು ಊಹೆಯಾಗಿದೆ ಈ ಊಹೆಯು ನಿಜವಾದ ಅಭ್ಯಾಸಕ್ಕೆ ನಿಜವಾಗದಿರಬಹುದು ಆದರೆ ಈ ಊಹೆಯನ್ನು ಕೆಲವು ಸರಳೀಕೃತ ವಿಶ್ಲೇಷಣೆಯನ್ನು ಹೊಂದಲು ಮಾಡಲಾಗುತ್ತದೆ ಇದು ಈ ವಿಶೇಷ ರೀತಿಯ ಉಷ್ಣ ವಿನಿಮಯಕಾರಕದ ಕಾರ್ಯಾಚರಣೆಯ ಬಗ್ಗೆ ನಮಗೆ ಕನಿಷ್ಠ ಕಲ್ಪನೆಯನ್ನು ನೀಡುತ್ತದೆ ಆದ್ದರಿಂದ ṁ mCH ಇದು ṁ Cc ಗೆ mCs ಸಮಾನವೆಂದು ನಾವು ಭಾವಿಸುತ್ತೇವೆ ಅಂದರೆ3 ದ್ರಾವಣದ ಹರಿವುಗಳ ಹಾಟ್ ಸ್ಟ್ರೀಮ್ ಸೆಕೆಂಡರಿ ಫ್ಲೂಯಿಡ್ ಸ್ಟ್ರೀಮ್ ಮತ್ತು ಕೋಲ್ಡ್ ಫ್ಲೂಯಿಡ್ ಸ್ಟ್ರೀಮ್ ಶಾಖ ಸಾಮರ್ಥ್ಯದ ದರ ಎಲ್ಲವುಗಳಿಗೂ ಸಮವಾಗಿದೆ ಆದ್ದರಿಂದ ಈ ರೀತಿ ಇದ್ದರೆ ಅದರಿಂದ ನಾವು THI TH2 ಅನ್ನು ಪಡೆಯುತ್ತೇವೆ ಅದು Tc1 TC2 ಮತ್ತು TsI Ts2 ಗೆ ಸಮಾನವಾಗಿರುತ್ತದೆ ನಾನು ನಿಮಗೆ ಮತ್ತೊಮ್ಮೆ ನೆನಪಿಸಲು ಇಚ್ಚಿಸುತ್ತೇನೆ ಅದು ಏನೆಂದರೆ ಸಬ್ಸ್ಕ್ರಿಪ್ಟ್ ಒಂದು ಹೆಚ್ಚಿನ ತಾಪಮಾನ ಮತ್ತು ಸಬ್ಸ್ಕ್ರಿಪ್ಟ್ 2 ತಣ್ಣನೆಯ ತಾಪಮಾನವನ್ನು ಸೂಚಿಸುತ್ತದೆ ಆದ್ದರಿಂದ ಇದು ತಾಪಮಾನಗಳ ವ್ಯತ್ಯಾಸವಾಗಿದೆ ನಾವು ಇದನ್ನು ಊಹಿಸಿದರೆಕೌಂಟರ್ ಕರೆಂಟ್ ಹರಿವನ್ನು ನಾವು ಊಹಿಸಿದರೆ ಯಾರೊಬ್ಬರೂ ಸಮಾನಾಂತರ ಹರಿವಿನ ವಿಶ್ಲೇಷಣೆಯನ್ನು ಸಹ ಮಾಡಬಹುದು ನಾವು ಕೌಂಟರ್ ಕರೆಂಟ್ ಹರಿವನ್ನು ಊಹಿಸಿದರೆ ನಾವು ನಮ್ಮ ಹಿಂದಿನ ಚಿತ್ರಕ್ಕೆ ಹಿಂತಿರುಗಿದರೆ ನೀವು ನೋಡುತ್ತೀರಿ ಇದು ಕೌಂಟರ್ ಕರೆಂಟ್ ಹರಿವು ಆಗಿದೆ ಅಥವಾ ಗಾಳಿಯು ಈ ರೀತಿ ಹರಿಯುತ್ತದೆ ಮತ್ತು ಸೆಕೆಂಡರಿ ದ್ರಾವಣವು ಈ ರೀತಿ ಹರಿಯುತ್ತದೆ ಆದ್ದರಿಂದ ನಾವು ಕೌಂಟರ್ ಕರೆಂಟ್ ಹರಿವನ್ನು ಊಹಿಸಿದರೆ ನಾವು ಉಷ್ಣವಿನಿಮಯಕಾರಕದ ಉದ್ದಕ್ಕೂ ತಾಪಮಾನ ಬದಲಾವಣೆಯನ್ನು ಪಡೆಯುತ್ತೇವೆ ಅದು ರೇಖೀಯ ತಾಪಮಾನ ಬದಲಾವಣೆಯಾಗಿದೆ ಬಿಸಿ ಅನಿಲ ಪ್ರವಾಹಕ್ಕೆ ಮಾತ್ರವಲ್ಲ ಇದು ತಣ್ಣನೆಯ ಅನಿಲಕ್ಕೆ ಒಂದು ರೇಖೆಯ ನೇರ ರೇಖೆಯಾಗಿರುತ್ತದೆ ಇದು ಸರಳ ರೇಖೆಯಾಗಿರುತ್ತದೆ ಮತ್ತು ಮಧ್ಯಂತರ ದ್ರಾವಣಕ್ಕೆ ಅದು ಮತ್ತೊಂದು ಸರಳ ರೇಖೆಯಾಗಿರುತ್ತದೆ ಆದ್ದರಿಂದ ಎಲ್ಲಾ 3 ಸರಳ ರೇಖೆಗಳು ಸಮಾನಾಂತರವಾಗಿರಬೇಕು ನಾವು ಏನು ಮಾಡಿದ್ದೇವೆ ಅದನ್ನು ವಿವರಿಸುತ್ತೇನೆ ಈ ಮೊದಲ 2 ಹರಿವುಗಳು ಈ 2 ಒಂದೇ ಬಣ್ಣ ದಲ್ಲಿ ಇವೆ ಈ ಕಿತ್ತಳೆ ಬಣ್ಣ ಇದು ನಿಮ್ಮ ಮಧ್ಯಂತರ ದ್ರವ ಆಗಿದೆ ಆದ್ದರಿಂದ ಈ ಕೆಂಪು ಮತ್ತು ಈ ಕಿತ್ತಳೆ ಬಣ್ಣವು ಘನ ರೇಖೆಯೊಂದಿಗೆ ಶಾಖ ವಿನಿಮಯಕಾರಕದ ಬಿಸಿ ಭಾಗವನ್ನು ಮತ್ತು ಕಿತ್ತಳೆ ರೇಖೆಯನ್ನು ಮುರಿದ ರೇಖೆ ಮತ್ತು ನೀಲಿ ಘನ ರೇಖೆಯೊಂದಿಗೆ ಮತ್ತೊಂದು ಶಾಖ ವಿನಿಮಯಕಾರಕವನ್ನು ತೋರಿಸುತ್ತದೆ ಅದು ತಣ್ಣನೆಯ ತುದಿಯಲ್ಲಿದೆ ಆದ್ದರಿಂದ ಇವೆರಡೂ ಕೌಂಟರ್ ಕರೆಂಟ್ ಉಷ್ಣ ವಿನಿಮಯಕಾರಕಗಳು ಮತ್ತು ತಾಪಮಾನದಲ್ಲಿನ ವ್ಯತ್ಯಾಸ ಇದು 2 ಉಷ್ಣವಿನಿಮಯಕಾರಕಗಳು ಮತ್ತು ಎಲ್ಲಾ 3 ದ್ರಾವಣ ಗಳಿಗೆ ರೇಖೀಯವಾಗಿರುತ್ತದೆ ಇದರೊಂದಿಗೆ ನಾವು ಪಡೆದುಕೊಳ್ಳುತ್ತೇವೆ ನಾವು ಕೆಲವು ರೀತಿಯ ಸರಳೀಕರಣವನ್ನು ಮಾಡಬಹುದುTH1 TS1 TH2 TS2ಅಂದರೆಕೊನೆ ಕೊನೆ ಎರಡರಲ್ಲೂ ∆ಟಿ ∆T ಒಂದೇ ಇರುತ್ತದೆ ಅಂದರೆ ನಾನು ಇಲ್ಲಿಯವರೆಗೆ ಏನನ್ನು ವಿವರಿಸಲು ಬಯಸುತ್ತಿದ್ದೆ ಅದೇ ಆಗಿದೆ ಆದ್ದರಿಂದ 3 ತಾಪಮಾನ ರೇಖೆಗಳು ಆದ್ದರಿಂದ ಸರಳ ರೇಖೆಗಳು ಮತ್ತು ನೀರ ಗೆರೆಗಳು ಮತ್ತು ಸಮಾನಾಂತರವಾಗಿ ಆದ್ದರಿಂದ ನಾವು ಇಲ್ಲಿ ನಿಲ್ಲಿಸೋಣ ಮತ್ತು ನಮ್ಮ ಮುಂದಿನ ತರಗತಿಯಲ್ಲಿ ಈ ವಿಶ್ಲೇಷಣೆಯನ್ನು ಮುಂದುವರಿಸುತ್ತೇವೆ ಧನ್ಯವಾದಗಳು